ಚರ್ಚೆಯ ವಿಷಯವೆಂದರೆ ಮೇಲ್ಮೈ ಮಾಪನಶಾಸ್ತ್ರ ಆದ್ದರಿಂದ ಮೇಲ್ಮೈ ಮೆಟ್ರೋಲಜಿ ಎಂದರೆ ಮೇಲ್ಮೈ ಅನ್ನು ಅಳತೆ ಮಾಡುವುದು ಎಂಬ ವಿಷಯದಿಂದಲೇ ಇದು ಸ್ಪಷ್ಟವಾಗಿದೆ ಅಳತೆ ವಿಜ್ಞಾನ ಎಲ್ಲಿ ಮತ್ತು ಯಾವ ಮೇಲ್ಮೈ'ಗಳನ್ನು ಅಳತೆ ಮಾಡುತ್ತೀರಿ ನೀವು ಮೇಲ್ಮೈ'ಗಳನ್ನು ಹೇಳುವ ಕ್ಷಣ ಈ ಮೇಲ್ಮೈ'ಗಳು 3 ಆಯಾಮದ ಅಸ್ತಿತ್ವದಲ್ಲಿರುತ್ತವೆ ಮತ್ತು ಮೇಲ್ಮೈ'ಗಳು ಸಮತಟ್ಟಾಗಿರಬಹುದು ವೃತ್ತಾಕಾರವಾಗಿರಬಹುದು ಮತ್ತು ಇದು ಸಮತಟ್ಟಾದ ಮತ್ತು ವೃತ್ತಾಕಾರದ ಸಂಯೋಜನೆಯನ್ನು ಹೊಂದಬಹುದು ಇದು ಸಂಕೀರ್ಣ ಮೇಲ್ಮೈ'ಗಳಿಗೆ ಕಾರಣವಾಗುತ್ತದೆ ಮೇಲ್ಮೈ'ಗಳು ಬಹಳ ಮುಖ್ಯ ಏಕೆಂದರೆ ಈ ಭಾಗಗಳನ್ನು ಜೋಡಣೆ ಮಾಡಿಸಿದಾಗ ನೀವು ಹಲವಾರು ಭಾಗಗಳನ್ನು ಹೊಂದಿರುವಾಗ ಈ ಎರಡು ಭಾಗಗಳ ಮೇಲ್ಮೈ ಸಂವಹನ ನಡೆಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಅದು ಇಂಟರಾಕ್ಟ್ ಮಾಡಲು ಪ್ರಾರಂಭಿಸಿದಾಗ ಸವೆತ ಸಂಭವಿಸುತ್ತದೆ ಮತ್ತು ಎರಡನೆಯ ವಿಷಯವೆಂದರೆ ನೀವು ತುಂಬಾ ಒರಟು ಮೇಲ್ಮೈಗಳನ್ನು ಹೊಂದಿರುವಾಗ ಈ ರೀತಿ ತುಂಬಾ ಒರಟು ಆಗಿರುತ್ತದೆ ಆದ್ದರಿಂದ ಏನಾಗುತ್ತದೆ ಲೋಡ್ ತೆಗೆದುಕೊಳ್ಳಬೇಕಾಗಿದೆ ನಾವು ಊಹಿಸೋಣ ಇಲ್ಲಿ ಲೋಡ್ ಅನ್ನು ಮೇಲ್ಮೈ ತೆಗೆದುಕೊಳ್ಳಬೇಕು ಲೋಡ್ ಒಂದು ಪಾಯಿಂಟ್'ನಲ್ಲಿ ಮಾತ್ರ ರೆಸ್ಟ್ ಆಗುತ್ತಿರುವುದನ್ನು ನೀವು ಈಗ ನೋಡುತ್ತೀರಿ ಆದ್ದರಿಂದ ನೀವು ಲೋಡ್ ವಿತರಿಸಲು ಬಯಸಿದರೆ ನಾವು ಮಾಡಬೇಕಾಗಿರುವುದು ನಾವು ಈ ಪೀಕ್ ಮುರಿದು ಲೋಡ್ ಅನ್ನು ಬಾಟಮ್ ಮೇಲ್ಮೈ'ಗೆ ವರ್ಗಾಯಿಸಲು ಅನುಮತಿಸಬೇಕು ಆದ್ದರಿಂದ ಎಲ್ಲಿ ಲೋಡ್ ವಿತರಿಸಲಾಗುತ್ತಿದೆ ಇಲ್ಲಿ ನೀವು ಒರಟು ಮೇಲ್ಮೈ ಹೊಂದಿದ್ದರೆ ಏನಾಗುತ್ತದೆ ಈ ಒರಟು ಮೇಲ್ಮೈ'ನಲ್ಲಿ ಏನಾಗುತ್ತದೆ ಪಾಯಿಂಟ್ ನಂಬರ್ ಒನ್ ಕೆಲವು ಪಾಯಿಂಟ್'ಗಳಿಂದ ಲೋಡ್ ತೆಗೆದುಕೊಳ್ಳಲಾಗುತ್ತದೆ ಎರಡನೆಯ ವಿಷಯವೆಂದರೆ ಬಹಳಷ್ಟು ವೇರ್ ಮತ್ತು ಟೇರ್ ಇರುತ್ತದೆ ಏಕೆಂದರೆ ಒಂದು ನಿರ್ದಿಷ್ಟ ಪಾಯಿಂಟ್'ನಲ್ಲಿ ಲೋಡ್ ಮೇಲೆ ಒತ್ತಡ ಅನ್ನು ಬೀರುತ್ತದೆ ಮೂರನೆಯ ವಿಷಯವೆಂದರೆ ಅಸಮರ್ಪಕ ಮೇಲ್ಮೈ'ನಿಂದಾಗಿ ಬಹಳಷ್ಟು ಕಂಪನಗಳು ಮತ್ತು ಚಾಟರ್ ಇರುತ್ತದೆ ನಂತರ ಸವೆತ ಆಗುವುದು ಅಕಾಲಿಕ ವೈಫಲ್ಯಕ್ಕೂ ಕಾರಣವಾಗುತ್ತದೆ ಈಗ ಮೇಲ್ಮೈ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಎಂಬುದು ಸ್ಪಷ್ಟವಾಗಿದೆ ಮೇಲ್ಮೈ ಮೆಜರಿಂಗ್ ಕೂಡ ಬಹಳ ಮುಖ್ಯವಾಗಿದೆ ಇದು ಸಂಪೂರ್ಣ ಪ್ರಾಡಕ್ಟ್ ಬಗ್ಗೆ ನಿರ್ದೇಶಿಸಲು ಅಥವಾ ಮಾತನಾಡಲು ಪ್ರಯತ್ನಿಸುತ್ತದೆ ಮೇಲ್ಮೈ'ಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಅದಕ್ಕಾಗಿಯೇ ಇಂದು ನಾವು ನ್ಯಾನೊಮೀಟರ್ ಮೇಲ್ಮೈ ಫಿನಿಶ್ ಬಗ್ಗೆ ಮಾತನಾಡುತ್ತಿದ್ದೇವೆ ನೀವು ನ್ಯಾನೊಮೀಟರ್ ಮೇಲ್ಮೈ ಫಿನಿಶ್ ಬಗ್ಗೆ ಮಾತನಾಡುವಾಗ ಅನ್ಜುಲೇಶನ್'ಗಳನ್ನು ಬಹುತೇಕ ರೇಖೆಯಾಗಿ ಪರಿವರ್ತಿಸಲಾಗುತ್ತದೆ ಈಗ ಲೋಡ್ ಸಾಲಿನ ಮೇಲೆ ರೆಸ್ಟ್ ಆದಾಗ ಆದ್ದರಿಂದ ಲೋಡ್ ಏಕರೂಪವಾಗಿ ವಿತರಿಸಲ್ಪಡುತ್ತಿದೆ ಯಾವುದೇ ವೇರ್ ಮತ್ತು ಟೇರ್ ಇರುವುದಿಲ್ಲ ಅಥವಾ ಯಾವುದೇ ಪ್ರಿಮೆಚೂರ್ ಫೇಲ್ಯೂರ್ ಇರುವುದಿಲ್ಲ ಆದ್ದರಿಂದ ಈ ಕಾರಣದಿಂದಾಗಿ ನಾವು ಮೇಲ್ಮೈ ಅನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ನಾವು ಮೇಲ್ಮೈ ಅನ್ನು ಅಳತೆ ಮಾಡಲು ಮತ್ತು ಮೇಲ್ಮೈ ಅನ್ನು ಪ್ರಮಾಣೀಕರಿಸಲು ಪ್ರಯತ್ನಿಸುತ್ತಿದ್ದೇವೆ ಈ ಉಪನ್ಯಾಸದಲ್ಲಿ ಚರ್ಚೆಯಾಗಲಿದೆ ಆದ್ದರಿಂದ ಕಂಟೆಂಟ್'ನಲ್ಲಿ ಪರಿಚಯ ಹೊಂದಿದ್ದೇವೆ ಆಗ ನಾವು ಮೇಲ್ಮೈ ಮೆಟ್ರೋಲಜಿ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಬೇಕಾಗುತ್ತದೆ ನಂತರ ನಾವು ಕೆಲವು ಟರ್ಮಿನೋಲಜಿ'ಗಳನ್ನು ನೋಡುತ್ತೇವೆ ನಾವು ಅಳತೆ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಅದರ ಬಗ್ಗೆ ತಿಳಿಯಲುಪ್ರಯತ್ನಿಸುತ್ತೇವೆ ಆದ್ದರಿಂದ ನಾವು ಭೌತಿಕ ಡೇಟಾವನ್ನು ಅಳತೆ ಮಾಡಲು ಪ್ರಯತ್ನಿಸುತ್ತೇವೆ ಮತ್ತು ಈ ಭೌತಿಕ ಡೇಟಾ ಅಂತಿಮವಾಗಿ ವೋಲ್ಟೇಜ್ ಡೇಟಾ'ವಾಗಿ ಪರಿವರ್ತನೆಗೊಳ್ಳುತ್ತದೆ ಈ ವೋಲ್ಟೇಜ್ ಡೇಟಾ ಮತ್ತೊಂದು ಭೌತಿಕ ಔಟ್ಟ್ಪುಟ್ ಡೇಟಾ'ವಾಗಿ ಪರಿವರ್ತನೆಗೊಳ್ಳುತ್ತದೆ ಆದ್ದರಿಂದ ಟ್ರೈಸಿಂಗ್ ಹೇಗೆ ನಡೆಯುತ್ತಿದೆ ಎಂಬುದನ್ನು ನೋಡಲು ನಾವು ಪ್ರಯತ್ನಿಸುತ್ತೇವೆ ನಂತರ ಮೇಲ್ಮೈ ಗುಣಲಕ್ಷಣಗಳ ಸ್ಪೆಸಿಫಿಕೇಶನ್ ಮೇಲ್ಮೈ ಫಿನಿಶ್ ಅಳತೆ ಮಾಡುವ ವಿಭಿನ್ನ ವಿಧಾನಗಳು ಯಾವುವು ಮತ್ತು ಕೊನೆಯದು ಸ್ಟೈಲಸ್ ಆಧಾರಿತ ಅಳತೆ ಆಗಿರುತ್ತದೆ ನಾವು ಅದರ ಮೂಲಕ ಹೋಗುತ್ತೇವೆ ಅಸ್ತಟಿಕ್ ಮತ್ತು ಕಾಸ್ಮೆಟಿಕ್'ಗಳಂತಹ ಅನೇಕ ಆಸಕ್ತಿಯ ಕ್ಷೇತ್ರಗಳಲ್ಲಿ ಮೇಲ್ಮೈ ಟೆಕ್ಸ್ಚರ್ ಮುಖ್ಯವಾಗಿದ್ದರೂ ಸಹ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿನ ಪ್ರಾಥಮಿಕ ಕಾಳಜಿಯು ಸ್ಟ್ರೆಸ್'ಗೆ ಒಳಗಾಗುವ ಪರಸ್ಪರ ಸಂಬಂಧದಲ್ಲಿ ಚಲಿಸುವ ಮತ್ತು ಕ್ಲೋಸ್ ಫಿಟ್ ಇರುವಂತಹ ಉತ್ಪಾದನಾ ವಸ್ತುಗಳನ್ನು ಸಂಬಂಧಿಸಿದೆ ಅಸ್ತಟಿಕ್ ನಾವು ಅಸ್ತಟಿಕ್ ಬಗ್ಗೆ ಏಕೆ ಮಾತನಾಡುತ್ತಿದ್ದೇವೆ ನಮ್ಮಲ್ಲಿ ಗ್ಲಾಸಿ ಫಿನಿಶ್ ಇದೆ ನಿಮ್ಮಲ್ಲಿ ಫ್ಲಾಟ್ ಫಿನಿಶ್ ಅಥವಾ ಗ್ಲಾಸಿ ಫಿನಿಶ್ ಇದೆ ನಿಮ್ಮಲ್ಲಿ ಮ್ಯಾಟ್ ಫಿನಿಶ್ ಎಂದು ಕೂಡ ಇದೆ ಆದ್ದರಿಂದ ಇದು ಉತ್ತಮ ಅಸ್ತಟಿಕ್ ಮೌಲ್ಯ ಮತ್ತು ಕಾಸ್ಮೆಟಿಕ್ ಮೌಲ್ಯವನ್ನು ಹೊಂದಲು ಪ್ರಯತ್ನಿಸುತ್ತದೆ ಆದರೆ ಈ 2 ದ್ವಿತೀಯ ಪ್ರಾಮುಖ್ಯತೆ ಉತ್ಪಾದನೆಯಾದ ವಸ್ತುವು ಸ್ಟ್ರೆಸ್'ಗೆ ಒಳಪಟ್ಟಾಗ ಒಂದಕ್ಕೊಂದು ಚಲಿಸುವಾಗ ಮತ್ತು ನಂತರ ಕ್ಲೋಸ್ ಫಿಟ್'ಗಳನ್ನು ಹೊಂದಿರುವಾಗ ಅದು ನಮಗೆ ಬಹಳ ಮುಖ್ಯ ಮೇಲ್ಮೈ ಟೆಕ್ಸ್ಚರ್ ಅಳತೆ ಮಾಡಲು ಮೇಲ್ಮೈ ಟೆಕ್ಸ್ಚರ್ ಟೆಕ್ಸ್ಚರಿಂಗ್ ತುಂಬಾ ಚಿಕ್ಕದಾಗಿದ್ದಾಗ ಜನರು ಇದನ್ನು ರಫ್ನೆಸ್ಒರಟುತನ ಎಂದು ಕರೆಯುತ್ತಾರೆ ಮೇಲ್ಮೈ ರಫ್ನೆಸ್ ಅಥವಾ ಮೇಲ್ಮೈ ಟೆಕ್ಸ್ಚರ್ ಉತ್ಪಾದನಾ ಕಾರ್ಯಾಚರಣೆಯ ಪ್ರಕಾರವನ್ನು ಅವಲಂಬಿಸಿರುತ್ತದೆ ಇದರ ಅರ್ಥ ಒಂದು ಭಾಗವಿದೆ ಎಂದು ಹೇಳುವುದು ಆದ್ದರಿಂದ ನಾವು ನೋಡಬೇಕಾಗಿದೆ ಉತ್ಪಾದನಾ ಪ್ರಕ್ರಿಯೆಪ್ರಾಸೆಸ್'ನಲ್ಲಿ ಈ ಭಾಗವು ಹಿಂದಿನ ಯಾವ ಹಂತಕ್ಕೆ ಒಳಪಟ್ಟಿದೆ ಮತ್ತು ನಾವು ಮೇಲ್ಮೈ ರಫ್ನೆಸ್ ಅಥವಾ ಮೇಲ್ಮೈ ಟೆಕ್ಸ್ಚರಿಂಗ್ ಮಾಡಲು ಪ್ರಯತ್ನಿಸಿದಾಗ ಅದು ಪ್ರಧಾನ ಗಮನದಂತೆ ಕಾಣಲು ಪ್ರಯತ್ನಿಸುತ್ತೇವೆ ಈ ಎರಡು ಹಿಂದಿನ ಉತ್ಪಾದನಾ ಪ್ರಕ್ರಿಯೆಪ್ರಾಸೆಸ್'ನಲ್ಲಿ ಅವಲಂಬಿಸಿರುತ್ತದೆ ಒಂದು ಭಾಗಕ್ಕೆ ರಫ್ಒರಟು ಮೇಲ್ಮೈ ಸ್ವೀಕಾರಾರ್ಹವಾದರೆ ಕಾಸ್ಟಿಂಗ್ ಪೋಜಿ೯ಂಗ್ ಅಥವಾ ರೋಲಿಂಗ್ ಪ್ರಕ್ರಿಯೆ ಅನ್ನು ಆಯ್ಕೆ ಮಾಡಬಹುದು ಅನೇಕ ಸಂದರ್ಭಗಳಲ್ಲಿ ಕೆಲವು ಫಂಕ್ಷನಲ್ ಅವಶ್ಯಕತೆಗಳಿಗಾಗಿ ಪರಸ್ಪರ ಸಂಪರ್ಕಿಸಬೇಕಾದ ಮೇಲ್ಮೈ'ಗಳನ್ನು ಮಷಿನ್ಡ್ ಮಾಡಬೇಕಾಗುತ್ತದೆ ಬಹುಶಃ ಅದನ್ನು ಗ್ರಇಂಡಿಂಗ್'ನಂತಹ ಫಿನಿಶಿಂಗ್ ಕಾರ್ಯಾಚರಣೆಯ ನಂತರ ಆದ್ದರಿಂದ ನೀವು ಹಿಂತಿರುಗಿ 0 1 ಮಿಲಿಮೀಟರ್ ಟಾಲರೆನ್ಸ್ ನೀಡುತ್ತೇವೆಯೇ ಎಂದು ನೋಡಿದರೆ ಇದನ್ನು ಕಾಸ್ಟಿಂಗ್ ಮೂಲಕ ಮಾಡಬಹುದು ನಾನು 40 ± 0 01 ಮಿಲಿಮೀಟರ್ ಬರೆಯಲು ಪ್ರಯತ್ನಿಸಿದರೆ ಅದು ಮಷೀನ್ನಿಂಗ್ ಮತ್ತು ಕೆಲವೊಮ್ಮೆ ಗ್ರಇಂಡಿಂಗ್ ಆದ್ದರಿಂದ ನೀವು ನೋಡುತ್ತೀರಿ ಟಾಲರೆನ್ಸ್ ಅವಲಂಬಿಸಿ ಪ್ರಕ್ರಿಯೆ ಸಂಖ್ಯೆ ಹೆಚ್ಚಾಗುತ್ತದೆ ಸರಿ ನಾವು ಮೇಲ್ಮೈ'ಗೆ ಹೋದಾಗ ಇದು ಟಾಲರೆನ್ಸ್ ಸರಿ ಆದರೆ ಮೇಲ್ಮೈ ಮತ್ತೊಂದು ವಿಷಯ ಟಾಲರೆನ್ಸ್ ಎಂದರೆ ನಾವು ನೀಡುವ ಅಥವಾ ನಾವು ಸ್ವೀಕರಿಸುವ ಡಿವಿಯೇಷನ್ ಪ್ರಕ್ರಿಯೆಪ್ರಾಸೆಸ್'ನಲ್ಲಿ ಕೆಲವು ವ್ಯತ್ಯಾಸವೆಂದರೆ ಟಾಲರೆನ್ಸ್ ಇಲ್ಲಿ ಅದು ಹೆಚ್ಚು ಆಯಾಮವಾಗಿದೆ ಇಲ್ಲಿ ಅದು ಹೆಚ್ಚು ಮೇಲ್ಮೈ ಆಗಿದೆ ನಾವು ಮೇಲ್ಮೈ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಒಂದು ಮೇಲ್ಮೈ'ನ ಟೋಪೋಲಜಿಯನ್ನು ಅವಲೋಕಿಸಿದರೆ ಮೇಲ್ಮೈ ಟೆಕ್ಸ್ಚರ್'ನ ವ್ಯಾಪಕ ಅಂತರದ ಘಟಕದ ಮೇಲೆ ಮೇಲ್ಮೈ ಇರ್ರೆಗುಲರಿಟಿ'ಗಳು ಅತಿಯಾಗಿ ಇರುವುದನ್ನು ಗಮನಿಸಬಹುದು ಆದ್ದರಿಂದ ನಾವು ಮೇಲ್ಮೈ ಅನ್ನು ಹತ್ತಿರದಿಂದ ನೋಡಲು ಪ್ರಯತ್ನಿಸಿದಾಗ ನಾವು ಬಹಳಷ್ಟು ಇರ್ರೆಗುಲರಿಟಿ'ಗಳನ್ನು ನೋಡಲು ಪ್ರಯತ್ನಿಸುತ್ತೇವೆ ಈ ವಿಷಯಗಳನ್ನು ಮೇಲ್ಮೈ ಇರ್ರೆಗುಲರಿಟಿ'ಗಳೆಂದು ಕರೆಯಲಾಗುತ್ತದೆ ಅವುಗಳು ಸೂಪರ್ ಇಂಪೋಸ್ಡ್ ಆಗಿರುತ್ತವೆ ಇದು ವೇವ್ ಮತ್ತು ಈ ನಿಯತಾಂಕವನ್ನು ವೇವಿನೆಸ್ ಎಂದು ಕರೆಯಲಾಗುತ್ತದೆ ಮೇಲ್ಮೈ ಇರ್ರೆಗುಲರಿಟಿ'ಗಳು ಸಾಮಾನ್ಯವಾಗಿ ಒಂದು ಮಾದರಿಯನ್ನು ಹೊಂದಿರುತ್ತವೆ ಮತ್ತು ಈ ಇರ್ರೆಗುಲರಿಟಿ'ಗಳನ್ನು ಮೊದಲ ಸ್ಥಾನದಲ್ಲಿ ಉಂಟುಮಾಡುವ ಫ್ಯಾಕ್ಟರ್'ಗಳನ್ನು ಅವಲಂಬಿಸಿ ನಿರ್ದಿಷ್ಟ ದಿಕ್ಕಿನಲ್ಲಿರುತ್ತವೆ ಸರಿ ಮೇಲ್ಮೈ ಇರ್ರೆಗುಲರಿಟಿ'ಗಳು ಸಾಮಾನ್ಯವಾಗಿ ಒಂದು ಮಾದರಿಯನ್ನು ಹೊಂದಿರುತ್ತವೆ ಆದ್ದರಿಂದ ಅದಕ್ಕಾಗಿಯೇ ನಾವು ಏನು ಮಾಡುತ್ತೇವೆ ನಾವು ದೊಡ್ಡ ಮೇಲ್ಮೈ ಏರಿಯ ಹೊಂದಿದ್ದರೆ ನಾವು 3 4 ಪಾಯಿಂಟ್ಗಳಲ್ಲಿ ರಫ್ನೆಸ್ಒರಟುತನ ಅಳತೆ ಮಾಡುತ್ತೇವೆ ಮತ್ತು ರಫ್ನೆಸ್ ಮೌಲ್ಯ ಏನು ಎಂದು ನಾವು ಇಡೀ ಮೇಲ್ಮೈ ಬಗ್ಗೆ ಮಾತನಾಡುತ್ತೇವೆ ಇದು ಸಾಮಾನ್ಯವಾಗಿ ಒಂದು ಮಾದರಿಯನ್ನು ಹೊಂದಿರುತ್ತದೆ ಮತ್ತು ನಿರ್ದಿಷ್ಟ ದಿಕ್ಕಿನಲ್ಲಿ ಆಧಾರಿತವಾಗಿದೆ ಏಕೆಂದರೆ ನಿಮ್ಮ 2 ಲೋಡ್ಗಳು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗಿವೆ ಈ ಇರ್ರೆಗುಲರಿಟಿ'ಗಳನ್ನು ಮೊದಲ ಸ್ಥಾನದಲ್ಲಿ ಉಂಟುಮಾಡುವ ಫ್ಯಾಕ್ಟರ್ ಮೇಲೆ ಆದ್ದರಿಂದ ಇವುಗಳನ್ನು ರಫ್ನೆಸ್ಒರಟುತನ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ವೇವಿನೆಸ್ ಎಂದು ಕರೆಯಲಾಗುತ್ತದೆ ಮೇಲ್ಮೈ ಇರ್ರೆಗುಲರಿಟಿ'ಗಳು ಪ್ರಾಥಮಿಕವಾಗಿ ಈ ಕೆಳಗಿನ ಫ್ಯಾಕ್ಟರ್'ಗಳಿಂದಾಗಿ ಉದ್ಭವಿಸುತ್ತವೆ ಕಟ್ಟಿ೦ಗ್ ಟೂಲ್'ನ ಫೀಡ್ ಗುರುತುಗಳು ಕಟ್ಟಿ೦ಗ್ ಟೂಲ್'ನ ಫೀಡ್ ಗುರುತುಗಳನ್ನು ನೋಡಿ ನೀವು ಕಾಂಟ್ಯಾಕ್ಟ್ ಮಷೀನ್ನಿಂಗ್ ಮಾಡುವಾಗಲೆಲ್ಲಾ ಟೂಲ್'ಗೆ ಡೆಪ್ತ್ ಆಫ್ ಕಟ್ ಫೀಡ್ ನೀಡಲಾಗುತ್ತದೆ ಮತ್ತು ಸ್ಪೀಡ್ ಇದೆ ಆದ್ದರಿಂದ ಸಾಮಾನ್ಯವಾಗಿ ಮೇಲ್ಮೈ ಇರ್ರೆಗುಲರಿಟಿ'ಗಳಿಗೆ ಫೀಡ್ ಕಾರಣ ಸರಿ ಉತ್ಪಾದನಾ ಪ್ರಕ್ರಿಯೆಪ್ರಾಸೆಸ್'ನಲ್ಲಿ ಉಂಟಾಗುವ ಕಂಪನ'ಗಳಿಂದಾಗಿ ವರ್ಕ್ಪೀಸ್ನಲ್ಲಿ ಚಾಟರ್ ಗುರುತುಗಳು ಇದು ಮೇಲ್ಮೈ ಇರ್ರೆಗುಲರಿಟಿ'ಗಳಿಗೆ ಕಾರಣವಾಗುತ್ತದೆ ವರ್ಕ್ಪೀಸ್ ಮೆಟಿರಿಯಲ್'ಗಳ ರಪ್ಚರ್'ದಿಂದಾಗಿ ಮೇಲ್ಮೈ'ನಲ್ಲಿ ಮೇಲ್ಮೈ ಇರ್ರೆಗುಲರಿಟಿ'ಗಳು ಲೋಹದ ಕಟ್ಟಿ೦ಗ್ ಕಾರ್ಯಾಚರಣೆಯ ಸಮಯದಲ್ಲಿ ಸಹ ಮೇಲ್ಮೈ ಇರ್ರೆಗುಲರಿಟಿಗಳಿಗೆ ಕಾರಣವಾಗುತ್ತದೆ ಉದಾಹರಣೆಗೆ ನೀವು ಹಾರ್ಡ್ ಟೂಲ್'ನೊಂದಿಗೆ ಸಾಫ್ಟ್ ವರ್ಕ್ಪೀಸ್ ಬಳಸುತ್ತಿರುವಾಗ ಅದು ಡಿಗ್ ಮಾಡುತ್ತದೆ ಆಗ ಅದು ವರ್ಕ್ಪೀಸ್ ಅನ್ನು ರಪ್ಚರ್'ಗೊಳಿಸುತ್ತದೆ ಕಟ್ಟಿ೦ಗ್ ಬಲ'ಗಳ ಕ್ರಿಯೆಯ ಅಡಿಯಲ್ಲಿ ವರ್ಕ್ಪೀಸ್ನ ವಿರೂಪಗಳಿಂದ ಉಂಟಾಗುವ ಮೇಲ್ಮೈ ವ್ಯತ್ಯಾಸವೆಂದರೆ ನೀವು ತುಂಬಾ ಸಾಫ್ಟ್ ಮೆಟಿರಿಯಲ್ ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಹೇಳುವುದಾದರೆ ನಾವು ಟೈಟಾನಿಯಂ ಬ್ಯಾಫಲ್ ಮಷೀನ್ನಿಂಗ್ ಅಥವಾ ಟೈಟಾನಿಯಂ ಡಯಾಫ್ರಾಮ್ ಮಷೀನ್ನಿಂಗ್ ಮಾಡುವಾಗ ಈ ಸಮಸ್ಯೆ ತುಂಬಾ ಸಾಮಾನ್ಯವಾಗಿದೆ ಆದ್ದರಿಂದ ಡಯಾಫ್ರಾಮ್ನಲ್ಲಿ ತೆಳುವಾದ ತಿಕ್ನೆಸ್ ಇದೆ ಆದ್ದರಿಂದ ನೀವು ಅದನ್ನು ಒಂದು ಫಿಕ್ಷರ್'ಗೆ ಹಾಕಲು ಮತ್ತು ಅದನ್ನು ಮಷೀನ್ನಿಂಗ್ ಮಾಡಲು ಪ್ರಾರಂಭಿಸಿದಾಗ ನೀವು ಅದನ್ನು ಒಂದು ಫಿಕ್ಷರ್'ನಲ್ಲಿ ಲೋಡ್ ಮಾಡಿದ ಕ್ಷಣ ಡಿಪ್ಲಕ್ಷನ್ ಸಂಭವಿಸುತ್ತದೆ ಆದ್ದರಿಂದ ಈಗ ನಾವು ಯಾವುದೇ ಮಷೀನ್ ಮಾಡಿದಾಗ ಡಿಫ್ಲೆಕೆಟ್ಡ್ ಮೇಲ್ಮೈ ಅಲ್ಲಿರುತ್ತದೆ ಆದ್ದರಿಂದ ವರ್ಕ್ಪೀಸ್ನ ಡಿಫಾರ್ಮೇಶನ್'ನಿಂದ ಉಂಟಾಗುವ ಮೇಲ್ಮೈ ವ್ಯತ್ಯಾಸವು ಕಟ್ಟಿ೦ಗ್ ಬಲ ಕ್ರಿಯೆಯ ಸಮಯದಲ್ಲಿ ಸಹ ಇರುತ್ತದೆ ಗೈಡ್ ವೇ'ಗಳ ನೇರತೆ ಮಷೀನ್ ಟೂಲ್'ನ ವ್ಯತ್ಯಾಸದಂತಹ ಇರ್ರೆಗುಲರಿಟಿ'ಗಳು ಇದು ಮೇಲ್ಮೈ ಇರ್ರೆಗುಲರಿಟಿಗಳಿಗೆ ಸಹ ಕಾರಣವಾಗುತ್ತದೆ ನಾವು ಮೇಲ್ಮೈ ಮೆಟ್ರೋಲಜಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಇವುಗಳು ಕೆಲವು ಟರ್ಮಿನೋಲಜಿ'ಗಳಾಗಿವೆ ಆದ್ದರಿಂದ ಇದು ಮೇಲ್ಮೈ ಅನ್ನು ನೋಡುವ 3 ಆಯಾಮದ ಮಾರ್ಗವಾಗಿದೆ ಸರಿ ಆದ್ದರಿಂದ ನೀವು ಅದನ್ನು ನೋಡಿದರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಮೊದಲ ಟರ್ಮಿನೋಲಜಿ ಯಾವುದು ವೇವಿನೆಸ್ ಇದು ವೇವಿನೆಸ್ ಸರಿ ಈ ವೇವ್'ನ ಹೈಟ್ ಅನ್ನು ವೇವಿನೆಸ್ ಹೈಟ್ ಎಂದು ಕರೆಯಲಾಗುತ್ತದೆ ಪ್ರಧಾನವಾಗಿ ಇದು ಮಷೀನ್ನಿಂಗ್ ಮೊದಲು ಮತ್ತು ಮಷೀನ್ನಿಂಗ್ ಪ್ರಕ್ರಿಯೆಪ್ರಾಸೆಸ್'ನಲ್ಲಿ ಸಂಭವಿಸುತ್ತದೆ ಈ ಮೇಲ್ಮೈ ಇರ್ರೆಗುಲರಿಟಿ'ಗಳು ಮೇಲ್ಮೈ'ನಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಇದು ವೇವ್ ಮತ್ತು ಇದು ವೇವ್ ಹೈಟ್ ಆಗಿದೆ ಮತ್ತು ನೀವು ಅಳೆಯಬೇಕಾದ ವೇವ್ ವಿಡ್ತ್ ಅನ್ನೂ ಸಹ ಹೊಂದಿದ್ದೀರಿ ಇದನ್ನು ವೇವ್ ವಿಡ್ತ್ ಎಂದು ಕರೆಯಲಾಗುತ್ತದೆ ಈಗ ನಾವು ರಫ್ನೆಸ್ಒರಟುತನ ನೋಡೋಣ ಆದ್ದರಿಂದ ಒಂದು ವೇವ್'ನೊಳಗೆ ನೀವು ಕೆಲವು ಇರ್ರೆಗುಲರಿಟಿ'ಗಳನ್ನು ಹೊಂದಿದ್ದೀರಿ ಆ ವಿಷಯಗಳನ್ನು ಮೇಲ್ಮೈ ರಫ್ನೆಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ವೇವಿನೆಸ್ ಹೈಟ್'ನಂತಹ ಮೇಲ್ಮೈ ರಫ್ನೆಸ್'ನಲ್ಲಿ ನೀವು ಮೇಲ್ಮೈ ಹೈಟ್ ಸಹ ಹೊಂದಿದ್ದೀರಿ ಎಂದರೆ ಪೀಕ್'ನಿಂದ ವ್ಯಾಲಿವರೆಗೆ ಆದ್ದರಿಂದ ನೀವು ಅದನ್ನು ನೋಡಿದರೆ ಇದು ಮೇಲ್ಮೈ ಇರ್ರೆಗುಲರಿಟಿ'ಯ ಎರಡು ಆಯಾಮದ ದೃಷ್ಟಿಕೋನವಾಗಿದೆ ಮತ್ತು ಇಲ್ಲಿ ನೀವು ತೆಗೆದುಕೊಳ್ಳುವುದು ಏಕೈಕ ಮೇಲ್ಮೈ ಆಗಿದೆ ಆದ್ದರಿಂದ ಈ ಭಾಗವನ್ನು ರಫ್ನೆಸ್ ಹೈಟ್ ಎಂದು ಕರೆಯಲಾಗುತ್ತದೆ ಇಲ್ಲಿ ನಾವು ಪೀಕ್'ನಿಂದ ವ್ಯಾಲಿವರೆಗೆ ಹೈಟ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಅದೇ ರೀತಿಯಲ್ಲಿ ನೀವು ರಫ್ನೆಸ್ಒರಟುತನ ವಿಡ್ತ್ ಕಟಾಫ್ ಎಂದು ಸಹ ಕರೆಯುತ್ತೀರಿ ಇಲ್ಲಿ ರಫ್ನೆಸ್ ವಿಡ್ತ್ ಕಟಾಫ್ ಇದೆ ಅದು ವೇವ್'ನೊಳಗೆ ನೀವು ಇರ್ರೆಗುಲರಿಟಿ'ಗಳನ್ನು ಹೊಂದಿರುತ್ತೀರಿ ಈ ಭಾಗವನ್ನು ರಫ್ನೆಸ್ ವಿಡ್ತ್ ಕಟಾಫ್ ಎಂದು ಕರೆಯಲಾಗುತ್ತದೆ ನಂತರ ಮೇಲ್ಮೈ'ನಲ್ಲಿ ಕೆಲವೊಮ್ಮೆ ಸ್ಕ್ರಾಚ್ ಇರಬಹುದು ಉದಾಹರಣೆಗೆ ನೀವು ತುಂಬಾ ಸಮತಟ್ಟಾದ ಮೇಲ್ಮೈ ಹೊಂದಿದ್ದೀರಿ ಆಳವಾದ ಸ್ಕ್ರಾಚ್ ಇದೆ ಇದು ಫ್ಲಾ'ಗಳ ಸ್ಕ್ರಾಚ್ ಆಗಿದೆ ಆದ್ದರಿಂದ ಇದು ಈ ದಿಕ್ಕಿನಲ್ಲಿ ಚಲಿಸುತ್ತದೆರ ಆದ್ದರಿಂದ ನೀವು ಅಳೆಯುವ ಎರಡು ರಫ್ನೆಸ್ಒರಟುತನ ನಡುವೆ ಇದು ರಫ್ನೆಸ್ ವಿಡ್ತ್ ಎಂದು ಕರೆಯಲ್ಪಡುತ್ತದೆ ರಫ್ನೆಸ್'ನ ಮೀನ್ ರೇಖೆಯು ಇರಲಿದೆ ಆದ್ದರಿಂದ ನಿಮ್ಮಲ್ಲಿ ರಫ್ನೆಸ್ ಇದೆ ನಿಮ್ಮಲ್ಲಿ ಮೇಲ್ಮೈ ರೆಗುಲಾರಿಟಿ ಇದೆ ಮೇಲ್ಮೈ ಡೇಟಾ'ವನ್ನು ಆಧರಿಸಿ ಮೀನ್ ರೇಖೆಯನ್ನು ಡ್ರಾ ಮಾಡಲು ನೀವು ಪ್ರಯತ್ನಿಸುತ್ತೀರಿ ಆದ್ದರಿಂದ ಅದನ್ನು ಮೇಲ್ಮೈ ರಫ್ನೆಸ್'ನ ಮೀನ್ ರೇಖೆ ಎಂದು ಕರೆಯಲಾಗುತ್ತದೆ ಸರಿ ಸಾಮಾನ್ಯವಾಗಿ ನಾವು 40 ± 0 1 ಮಿಲಿಮೀಟರ್ ಬಗ್ಗೆ ಮಾತನಾಡಲು ಪ್ರಯತ್ನಿಸಿದಾಗ ಇವು ಆಯಾಮಗಳು ಮೂಲ ಗಾತ್ರ ಮತ್ತು ಟಾಲರೆನ್ಸ್ ನೀಡಲಾಗುತ್ತದೆ ಇದೇ ರೀತಿಯಾಗಿ ನಾವು ಯಾವಾಗಲೂ ಈ ರೀತಿಯ ಸಿಂಬಲ್ ಹಾಕಲು ಪ್ರಯತ್ನಿಸುತ್ತೇವೆ ಮತ್ತು ಮೇಲ್ಮೈ'ನಲ್ಲಿ ನಾವು ಏನು ರಫ್ನೆಸ್ಒರಟುತನ ಮಾಡಬೇಕೆಂದು ಬಯಸುತ್ತೇವೆ ಎಂದು ಬರೆಯಲು ಪ್ರಯತ್ನಿಸುತ್ತೇವೆ ಇದು ಫಿನಿಶ್ ಸಿಂಬಲ್ ಆಗಿದ್ದು ಇದರಲ್ಲಿ ಮೇಲ್ಮೈ ಇರ್ರೆಗುಲರಿಟಿ'ಗಳನ್ನು ಉಲ್ಲೇಖಿಸುವಾಗ ಉತ್ಪಾದನಾ ರೇಖಾಚಿತ್ರದಲ್ಲಿ ನೋಡಬಹುದು ಆದ್ದರಿಂದ ಇದು ಬಳಸುವ ಸಿಂಬಲ್ ಮತ್ತು ಕೊನೆಯ ವಿಷಯ ಲೇ ಅಥವಾ ಟೆಕ್ಸ್ಚರ್'ನ ದಿಕ್ಕು ಆದ್ದರಿಂದ ನೀವು ಅದನ್ನು ನೋಡಿದರೆ ಒಂದು ಟೂಲ್ ಇತ್ತು ಅದು ನೇರ ರೇಖೆಯನ್ನು ತೆರವುಗೊಳಿಸಲು ಈ ದಿಕ್ಕಿನಲ್ಲಿ ಸಾಗಿದೆ ಈ ರೀತಿಯಲ್ಲಿ ಇದನ್ನು ಲೇ ಎಂದು ಕರೆಯಲಾಗುತ್ತದೆ ಲೇ ಎಂದರೆ ನೀವು ರಫ್ನೆಸ್ ಅಳೆಯಲು ಪ್ರಯತ್ನಿಸಿದಾಗ ನಾವು ಯಾವಾಗಲೂ ಅದನ್ನು ಪರ್ಪೆಂಡಿಕ್ಯುಲಾರ್ ದಿಕ್ಕಿನಲ್ಲಿ ಅಳೆಯಲು ಪ್ರಯತ್ನಿಸುತ್ತೇವೆ ನೀವು ಲೇ ದಿಕ್ಕಿನಲ್ಲಿ ಅಳೆಯುತ್ತಿದ್ದರೆ ನೀವು ಪಡೆಯುವ ರಫ್ನೆಸ್ಒರಟುತನ ಒಂದು ಕಂದಕದೊಳಗೆ ಮಾತ್ರ ಇರುತ್ತದೆ ಅದು ಸರಿಯಲ್ಲ ಪರ್ಪೆಂಡಿಕ್ಯುಲಾರ್ ಆಗಿ ಆದ್ದರಿಂದ ಇದು ಸರಿಸಲಾದ ಫೀಡ್ ಆಗಿರುತ್ತದೆ ನೀವು ಲೇಗೆ ಪರ್ಪೆಂಡಿಕ್ಯುಲಾರ್ ಆಗಿ ರಫ್ನೆಸ್ಒರಟುತನ ಪಡೆಯಲು ಪ್ರಯತ್ನಿಸಿದರೆ ಇದು ನೀವೇ ಆದ್ದರಿಂದ ನೀವು ಮಾತ್ರ ಈ ಮೇಲ್ಮೈಯ ರಫ್ನೆಸ್ ಬಗ್ಗೆ ಮಾತನಾಡಲು ಪ್ರಯತ್ನಿಸಬಹುದು ಆದ್ದರಿಂದ ಎರಡು ಪ್ರಮುಖ ವಿಷಯಗಳು ವೇವಿನೆಸ್ ಮತ್ತು ರಫ್ನೆಸ್ ನೀವು ವೇವಿನೆಸ್'ಗಳನ್ನು ಸಂಪರ್ಕಿಸಬೇಕು ನೀವು ರಫ್ನೆಸ್ ಸಂಪರ್ಕಿಸಬೇಕು ವೇವಿನೆಸ್'ಗಳ ಪ್ಯಾರಾಮೀಟರ್ಗೆ ಹೋಲಿಸಿದರೆ ಇಲ್ಲಿ ನಾವು ರಫ್ನೆಸ್ ಪ್ಯಾರಾಮೀಟರ್ಗೆ ಹೆಚ್ಚು ಗಮನ ಹರಿಸಿದ್ದೇವೆ ರಫ್ನೆಸ್ಒರಟುತನ ರಫ್ನೆಸ್ ಅನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ ಉತ್ಪಾದನಾ ಪ್ರಕ್ರಿಯೆಯ ಅಂತರ್ಗತ ಕ್ರಿಯೆಯಿಂದ ಉಂಟಾಗುವ ಇರ್ರೆಗುಲರಿಟಿ'ಗಳನ್ನು ಒಳಗೊಂಡಂತೆ ಅಮೆರಿಕನ್ ಸೊಸೈಟಿ ಆಫ್ ಟೂಲ್ ಮತ್ತು ಮ್ಯಾನ್ಯುಫ್ಯಾಕ್ಚರಿಂಗ್ ಎಂಜಿನಿಯರ್ಗಳು ರಫ್ನೆಸ್ ಅನ್ನು ಫೈನರ್ ಇರ್ರೆಗುಲರಿಟಿ ಅಥವಾ ಮೇಲ್ಮೈ ಟೆಕ್ಸ್ಚರ್'ನಲ್ಲಿ ವ್ಯಾಖ್ಯಾನಿಸುತ್ತದೆ ವೇವಿನೆಸ್ ವೇವಿನೆಸ್'ಗೆ ಕಾರಣವಾಗುವ ಯಾವುದನ್ನಾದರೂ ಮಷೀನ್ನಿಂಗ್ ಮಾಡುವ ಮೊದಲು ಮಷೀನ್ನಿಂಗ್ ಸಮಯದಲ್ಲಿ ಏನಾಗುತ್ತದೆಯೋ ಅದು ಒರಟುತನರಫ್ನೆಸ್'ಗೆ ಕಾರಣವಾಗುತ್ತದೆ ರಫ್ನೆಸ್ ಅಂತರವು ಸತತ ಪೀಕ್'ಗಳು ಅಥವಾ ರಿಡ್ಜಸ್ ನಡುವಿನ ಅಂತರವಾಗಿದ್ದು ಅದು ರಫ್ನೆಸ್'ನ ಪ್ರಮುಖ ಮಾದರಿಯನ್ನು ಹೊಂದಿದೆ ರಫ್ನೆಸ್'ನ ಹೈಟ್ ಮೈಕ್ರೊಮೀಟರ್ಗಳಲ್ಲಿ ವ್ಯಕ್ತಪಡಿಸಿದ ಅಂಕಗಣಿತದ ಸರಾಸರಿ ಡಿವಿಯೇಷನ್ ಮತ್ತು ಅಳತೆ ಮಾಡಿದ ಪರ್ಪೆಂಡಿಕ್ಯುಲಾರ್ ಸೆಂಟರ್ ರೇಖೆ ಆದ್ದರಿಂದ ಇದನ್ನು Ra ಎಂದು ಕರೆಯಲಾಗುತ್ತದೆ ವೇವಿನೆಸ್ ಮೇಲ್ಮೈ ಟೆಕ್ಸ್ಚರ್'ನ ಹೆಚ್ಚು ವ್ಯಾಪಕವಾದ ಅಂಶವಾಗಿದೆ ರಫ್ನೆಸ್ಒರಟುತನ ಅನ್ನು ವೇವಿ ಮೇಲ್ಮೈ'ನಲ್ಲಿ ಸೂಪರ್ ಇಂಪೋಸ್ಡ್ ಆಗಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ಇದು ಒಂದು ವೇವ್ ಮತ್ತು ಇಲ್ಲಿ ಮೇಲ್ಮೈ ರಫ್ನೆಸ್ ಇದೆ ಸರಿ ಮೇಲ್ಮೈಯನ್ನು ಉತ್ಪಾದಿಸುವ ಟೂಲ್'ನ ಅನಿಯಮಿತ ಜಿಯೋಮೆಟ್ರಿಯಿಂದಾಗಿ ವೇವಿನೆಸ್ ರೂಪದಲ್ಲಿಎರರ್ ಆಗಿದೆ ಮತ್ತೊಂದೆಡೆ ಜಿಯೋಮೆಟ್ರಿಕ್ ಆಗಿ ಪರಿಪೂರ್ಣವಾದ ಮಷೀನ್'ನಲ್ಲಿ ಟೂಲ್ ಚಾಟರ್ ಅಥವಾ ಟ್ರಾವರ್ಸ್ ಫೀಡ್ ಗುರುತುಗಳಂತಹ ಸಮಸ್ಯೆಗಳಿಂದ ರಫ್ನೆಸ್ ಉಂಟಾಗಬಹುದು ಆದ್ದರಿಂದ ಟೂಲ್'ನ ತಪ್ಪಾದ ಜಿಯೋಮೆಟ್ರಿಯು ವೇವಿನೆಸ್ ಉಂಟುಮಾಡುತ್ತದೆ ಮತ್ತು ಜಿಯೋಮೆಟ್ರಿಕ್ ಆಗಿ ಪರಿಪೂರ್ಣವಾದ ಮಷೀನ್'ನಲ್ಲಿ ಟೂಲ್ ಚಾಟರ್ ಅಥವಾ ಟ್ರಾವರ್ಸ್ ಫೀಡ್ ಗುರುತುಗಳಂತಹ ಸಮಸ್ಯೆಯಿಂದ ರಫ್ನೆಸ್ಒರಟುತನ ಉಂಟಾಗಬಹುದು ವೇವಿನೆಸ್ ಅಂತರವು ಎರಡು ಸತತ ಪೀಕ್'ಗಳ ನಡುವಿನ ವಿಡ್ತ್ ಆಗಿದೆ ರಫ್ನೆಸ್ ಒಂದೇ ವೇವಿನೆಸ್ ಹೈಟ್ ಪೀಕ್'ನಿಂದ ವ್ಯಾಲಿವರೆಗೆ ಅಂತರವಾಗಿದೆ ಆದ್ದರಿಂದ ಇದು ವೇವಿನೆಸ್ ಹೈಟ್ ಲೇ ಎಂದರೇನು ಇದು ಘಟಕದ ಉತ್ಪಾದನೆಗೆ ಬಳಸುವ ಉತ್ಪಾದನಾ ಪ್ರಕ್ರಿಯೆಪ್ರಾಸೆಸ್'ನಿಂದ ಸಾಮಾನ್ಯವಾಗಿ ನಿರ್ಧರಿಸಲ್ಪಡುವ ಪ್ರಧಾನ ಮೇಲ್ಮೈ ಮಾದರಿಯ ದಿಕ್ಕು ಮೇಲ್ಮೈ ಮಾದರಿಯ ಲೇ ಅನ್ನು ಪ್ರತಿನಿಧಿಸಲು ಸಿಂಬಲ್ ಅನ್ನು ಬಳಸಲಾಗುತ್ತದೆ ಉದಾಹರಣೆಗೆ ನೀವು ಈ ರೀತಿಯ ಲೇ ಪ್ಯಾಟರ್ನ್ ಹೊಂದಬಹುದು ನೀವು ಲೇ ಪ್ಯಾಟರ್ನ್ ಅನ್ನು ಸಹ ಹೊಂದಬಹುದು ಸರಿ ಲೇ ಪ್ಯಾಟರ್ನ್ ನೋಡುವ ಮೂಲಕ ಮೇಲ್ಮೈ ಅನ್ನು ಉತ್ಪಾದಿಸಲು ಬಳಸಲಾಗುವ ಮಷೀನ್ನಿಂಗ್ ಪ್ರಕ್ರಿಯೆ ಏನು ಎಂಬುದನ್ನು ಪ್ರತ್ಯೇಕಿಸಲು ನಾವು ಪ್ರಯತ್ನಿಸಬಹುದು ಫ್ಲಾ ಎಂದರೆ ಏನು ಅವುಗಳು ಪ್ರತ್ಯೇಕವಾಗಿ ಅಥವಾ ವಿರಳವಾಗಿ ಸಂಭವಿಸುವ ಇರ್ರೆಗುಲರಿಟಿಗಳಾಗಿವೆ ಏಕೆಂದರೆ ಸ್ಕ್ರ್ಯಾಚ್ ಕ್ರ್ಯಾಕ್ ಅಥವಾ ಬೊ ಸ್ನ್ಯಾಕಿಂಗ್ ಮತ್ತು ಲಾಬಿ೦ಗ್ ಸೇರಿದಂತೆ ಬ್ಲೇಮಿಷ್'ಗಳಂತಹ ನಿರ್ದಿಷ್ಟ ಕಾರಣ ಆದ್ದರಿಂದ ಇವು ಮೂಲತಃ ವರ್ಕ್ಪೀಸ್ನಲ್ಲಿಯೇ ಡಿಫೆಕ್ಟ್'ಗಳಾಗಿವೆ ಆರಂಭಿಕ ಜನರೇಶನ್ ಮತ್ತು ಮಷೀನ್ನಿಂಗ್ ಪ್ರಾಸೆಸ್'ನಿಂದ ನಾವು ಇದನ್ನು ತಪ್ಪಿಸಲು ಸಾಧ್ಯವಿಲ್ಲ ಆದ್ದರಿಂದ ಆ ವಿಷಯಗಳನ್ನು ಫ್ಲಾ ಎಂದು ಕರೆಯಲಾಗುತ್ತದೆ ಮೇಲ್ಮೈ ಟೆಕ್ಸ್ಚರಿಂಗ್ ಇದನ್ನು ಸಾಮಾನ್ಯವಾಗಿ ಮೇಲ್ಮೈ'ನಲ್ಲಿ ಮಾದರಿಯನ್ನು ರೂಪಿಸುವ ನಾಮಮಾತ್ರದ ಗಾತ್ರದಿಂದ ಪುನರಾವರ್ತಿತ ಅಥವಾ ರಾಂಡಮ್ ಡಿವಿಯೇಷನ್ ಎಂದು ಅರ್ಥೈಸಲಾಗುತ್ತದೆ ಪುನರಾವರ್ತಿತ ಏಕೆಂದರೆ ಮಷೀನ್ನಿಂಗ್ ಕಾರ್ಯಾಚರಣೆಯಲ್ಲಿ ನಾವು ಟೂಲ್ ಮತ್ತು ವರ್ಕ್ಫೀಸ್ ನಡುವೆ ಸಾಪೇಕ್ಷ ಚಲನೆ ಇರುತ್ತದೆ ಮತ್ತು ಟೂಲ್ ಚಲಿಸುವಾಗ ಅದು ಸಂಪರ್ಕ ಮಷೀನ್ನಿಂಗ್'ನಲ್ಲಿ ಚಲಿಸಲು ಪ್ರಾರಂಭಿಸಿದಾಗ ಅದು ಟೂಲ್ ಜಿಯೋಮೆಟ್ರಿಯನ್ನು ಪುನರಾವರ್ತಿಸುತ್ತದೆ ಮೇಲ್ಮೈ ಟೆಕ್ಸ್ಚರ್ ವೇವ್ ರಫ್ನೆಸ್ ವೇವಿನೆಸ್ ಲೇ ಅನ್ನು ಒಳಗೊಂಡಿದೆ ಮತ್ತು ಫ್ಲಾ ಮೇಲ್ಮೈ ಟೆಕ್ಸ್ಚರ್ ಆಗಿದೆ ಆದ್ದರಿಂದ ಮೇಲ್ಮೈ ರಫ್ನೆಸ್ಒರಟುತನ ಮೇಲ್ಮೈ ಟೆಕ್ಸ್ಚರ್'ನ ಉಪವಿಭಾಗವಾಗಿದೆ ವೇವಿನೆಸ್ ಹೌದು ಲೇ ಕೂಡ ಒಂದು ಫ್ಲಾ ಆಗಿದೆ ಫಾಮ್೯'ಗಳ ಎರರ್'ಗಳು ಯಾವುವು ಅವುಗಳು ವ್ಯಾಪಕವಾಗಿ ಅಂತರದಲ್ಲಿರುತ್ತವೆ ವರ್ಕ್ಪೀಸ್ನ ಪೂರ್ಣ ಉದ್ದಕ್ಕೂ ಸಂಭವಿಸುವ ಪುನರಾವರ್ತಿತ ಇರ್ರೆಗುಲರಿಟಿ'ಗಳು ಫಾಮ್೯'ನ ಕೆಲವು ಎರರ್'ಗಳಾಗಿವೆ ಸ್ನ್ಯಾಕಿಂಗ್ ಲಾಬಿ೦ಗ್ ಮತ್ತು ಬೊಗಳನ್ನು ಒಳಗೊಂಡಿರುವ ಸಾಮಾನ್ಯ ರೀತಿಯ ಎರರ್ ಅಂದರೆ ಇದು ಈ ರೀತಿಯದ್ದಾಗಿದೆ ಆದ್ದರಿಂದ ಡಿಪ್ಲಕ್ಷನ್ ಸ್ವತಃ ಮೇಲ್ಮೈ ಟ್ರೇಸಸ್ ವಿಶ್ಲೇಷಣೆ ಆದ್ದರಿಂದ ಅಲ್ಲಿನ ಇರ್ರೆಗುಲರಿಟಿ'ಗಳು ಈಗ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ನಾವು ಅದನ್ನು ಹೇಗಾದರೂ ಅಳೆಯಲು ಮತ್ತು ಡೇಟಾವನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತಿದ್ದೇವೆ ಸರಿ ಸಾಮಾನ್ಯವಾಗಿ ಹೇಳುವುದಾದರೆ ನೀವು ಅದನ್ನು ಹೇಗೆ ಮಾಡುತ್ತೀರಿ ನೀವು ಕೇವಲ ಸ್ಟೈಲಸ್ ಹೊಂದಿದ್ದೀರಿ ಅಥವಾ ನಿಮ್ಮ ಫಿಂಗರ್ ಹೊಂದಿದ್ದೀರಿ ಅದನ್ನು ಮೇಲ್ಮೈ ಮೇಲೆ ಬರೆಯಿರಿ ನೀವು ಅದನ್ನು ಮೇಲ್ಮೈ ಮೇಲೆ ಬರೆಯಲು ಪ್ರಯತ್ನಿಸಿದಾಗ ಎಲ್ಲಾ ಇರ್ರೆಗುಲರಿಟಿ'ಗಳು ಯಾವುವು ಎಂದು ನೀವು ನೋಡುತ್ತೀರಿ ಆದ್ದರಿಂದ ನೀವು ಮೆಕ್ಯಾನಿಕಲ್ ಮಾರ್ಗವನ್ನು ಹೊಂದಬಹುದು ಅಥವಾ ನೀವು ಎಲೆಕ್ಟ್ರಿಕಲ್ ಮಾರ್ಗವನ್ನು ಹೊಂದಬಹುದು ಸಾಮಾನ್ಯವಾಗಿ ನಾವು ಸ್ಟೈಲಸ್ ಅನ್ನು ಇಡುತ್ತೇವೆ ಸ್ಟೈಲಸ್ ಪ್ರತಿಯಾಗಿ ವೀಟ್ ಸ್ಟೋನ್ ಬ್ರಿಡ್ಜ ತತ್ವಕ್ಕೆ ಲಗತ್ತಿಸಲಾಗಿದೆ ತದನಂತರ ಅಂತಿಮವಾಗಿ ನಮಗೆ ಸಿಗುವುದು ಔಟ್ಟ್ಪುಟ್ ಈ ಔಟ್ಟ್ಪುಟ್ ಅನ್ನು ಕ್ಯಾಲಿಬರ್ರೇಟ್ ಮಾಡಲಾಗುತ್ತದೆ ಮತ್ತು ನಂತರ ನಾವು ವೋಲ್ಟೇಜ್ ಮತ್ತು ಅದರ ಮ್ಯಾಗ್ನಿಟ್ಯೂಡ್ ಪಡೆಯಲು ಪ್ರಯತ್ನಿಸುತ್ತೇವೆ ಇದು ಮೈಕ್ರಾನ್ಗಳಲ್ಲಿರುತ್ತದೆ ಈ ಡೇಟಾವನ್ನು ಅಂತಿಮವಾಗಿ ವೋಲ್ಟೇಜ್ ಕ್ಯಾಲಿಬರ್ರೇಟ್ ಮಾಡಲಾಗುತ್ತದೆ ಮತ್ತು ಮೈಕ್ರಾನ್ಗಳಾಗಿ ಡಿಸ್ಪ್ಲೇ ಮಾಡಲಾಗುತ್ತದೆ ಆದ್ದರಿಂದ ನೀವು ಕೊನೆಯ ತರಗತಿಯನ್ನು ನೆನಪಿಸಿಕೊಳ್ಳುತ್ತೀರಿ ಟ್ರಾನ್ಸ್ಡ್ಯುಸರ್'ಗಳ ಬಗ್ಗೆ ನಾವು ನೋಡಿದ ಕೊನೆಯ ಉಪನ್ಯಾಸ ಆದ್ದರಿಂದ ಇದರಲ್ಲಿ ಒಂದು ಉದಾಹರಣೆಯಾಗಿದೆ ಹೈಟ್ ಅಳೆಯಲು ಹಲವಾರು ನಿಯತಾಂಕಗಳಿವೆ 10 ಹೈಟ್ ಸರಾಸರಿ ಮೌಲ್ಯವು ಒಂದು ವಿಧಾನವಾಗಿದೆ ಆದ್ದರಿಂದ ಇದನ್ನು ಪೀಕ್ ಟು ವ್ಯಾಲಿ ಹೈಟ್ ಎಂದೂ ಕರೆಯಲಾಗುತ್ತದೆ ಈ ಸಂದರ್ಭದಲ್ಲಿ ನಾವು ಮೂಲತಃ ಸರಾಸರಿ ಹೈಟ್ ಪರಿಗಣಿಸುತ್ತೇವೆ ಹಲವಾರು ಸತತ ಪೀಕ್'ಗಳು ಮತ್ತು ಅಸ್ಪಷ್ಟತೆಗಳ ವ್ಯಾಲಿ'ಗಳನ್ನು ಒಳಗೊಂಡಿದೆ ಮುಂದಿನ ಸ್ಲೈಡ್ನಲ್ಲಿರುವ ಚಿತ್ರದಲ್ಲಿ ನೋಡಬಹುದಾದಂತೆ ಟ್ರೇಸ್'ನ ಸಾಮಾನ್ಯ ಲೇಗೆ ಸಮಾನಾಂತರವಾಗಿ ನಾನು AA ರೇಖೆಯನ್ನು ಡ್ರಾ ಮಾಡುತ್ತೇನೆ ಸತತ 5 ಪೀಕ್ ಹೈಟ್ ಮತ್ತು ವ್ಯಾಲಿ'ಗಳನ್ನು AA ರೇಖೆಯಿಂದ ಗುರುತಿಸಲಾಗಿದೆ ಆದ್ದರಿಂದ ಅವರು ಹೇಳಲು ಪ್ರಯತ್ನಿಸುತ್ತಿರುವುದು ಒಂದು ರೇಖೆ ಇದೆ ಅದು AA ಮತ್ತು ನಂತರ ನಿಮ್ಮಲ್ಲಿರುವುದು ನೀವು ಮೇಲ್ಮೈ'ನಲ್ಲಿ ಅನ್ಜುಲೇಶನ್ ಹೊಂದಿದ್ದೀರಿ ಎಂದರೆ ಇದನ್ನು ನೋಡಲು ನೀವು ಸ್ಟೈಲಸ್ನೊಂದಿಗೆ ಇರುವ ರಫ್ನೆಸ್ ಅಳೆಯುತ್ತೀರಿ ಮತ್ತು ಅಂತಿಮವಾಗಿ ನೀವು ಪಡೆಯುವುದು ಈ ರೀತಿಯ ಡೇಟಾದೊಂದಿಗೆ ಸ್ಟೈಲಸ್ ಆಗಿರುತ್ತದೆ ಆದ್ದರಿಂದ ಈಗ ನೀವು ಅಂಪ್ಲಿಫೈ ಮಾಡಬೇಕಾಗಿದೆ ಇದು ಮೇಲ್ಮೈ ಅನ್ಡ್ಯುಲೇಟ್ ಆಗಿದ್ದು ಅದು ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ನೀವು ಸಿಗ್ನಲ್ ಅನ್ನು ಅಂಪ್ಲಿಫೈ ಮಾಡಿ ಮತ್ತು ನಂತರ ನೀವು ಡಿಸ್ಪ್ಲೇ ಮಾಡುತ್ತೀರಿ ಅದಕ್ಕಾಗಿಯೇ ನಾವು ವರ್ಟಿಕಲ್ ಮಗ್ನಿಫಿಕೇಶನ್ ಬಗ್ಗೆ ಮಾತನಾಡುತ್ತೇವೆ ಅದು ಯಾವಾಗಲೂ ಮೈಕ್ರಾನ್ಗಳ ಟಮ್ಸ್೯'ನಲ್ಲಿ ವರದಿಯಾಗುತ್ತದೆ ಆದ್ದರಿಂದ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸೋಣ ಆದ್ದರಿಂದ 100X ನ ವರ್ಟಿಕಲ್ ಮಗ್ನಿಫಿಕೇಶನ್'ನಿಂದ ನೋಡಿದಂತೆ ಈ ಕೆಳಗಿನ ಹೈಟ್ ಹೊಂದಿರುವ ವೇವ್'ಗೆ ಸರಾಸರಿ ಪೀಕ್ ಟು ವ್ಯಾಲಿ ಹೈಟ್ ಮೌಲ್ಯಕ್ಕೆ ಲೆಕ್ಕಹಾಕಿ ಹೈಟ್ ಮೌಲ್ಯಕ್ಕಾಗಿ ಈ ಕೆಳಗಿನ ಅವಲೋಕನಗಳನ್ನು ತೆಗೆದುಕೊಳ್ಳಲಾಗಿದೆ Rz2224222521 21232324235 Rz0 µm ಮೇಲ್ಮೈ ಅನ್ನು ನಿರೂಪಿಸಲು ಇದು 1 ನಿಯತಾಂಕವಾಗಿದೆ ಮೇಲ್ಮೈ ಅನ್ನು ನಿರೂಪಿಸುವ ಮುಂದಿನ ನಿಯತಾಂಕವು ರೂಟ್ ಮೀನ್ ಸ್ಕ್ವೇರ್ ಮೌಲ್ಯವಾಗಿರುತ್ತದೆ ಇತ್ತೀಚಿನವರೆಗೂ ಮೇಲ್ಮೈ ರಫ್ನೆಸ್ ಅನ್ನು ಪ್ರಮಾಣೀಕರಿಸಲು RMS ಮೌಲ್ಯಗಳು ಬಹಳ ಜನಪ್ರಿಯ ಆಯ್ಕೆಯಾಗಿತ್ತು ಆದಾಗ್ಯೂ ಇದನ್ನು ಕೇಂದ್ರ ರೇಖೆಯ ಸರಾಸರಿ ವಿಧಾನದಿಂದ ಅತಿಕ್ರಮಿಸಲಾಗಿದೆ ಮುಂದೆ ಕೇಂದ್ರ ರೇಖೆಯ ಮೌಲ್ಯ ಏನು ಎಂದು ನಾವು ನೋಡುತ್ತೇವೆ RMS ಮೌಲ್ಯವನ್ನು ಮೀನ್ ರೇಖೆಯಿಂದ ಅಳೆಯುವ ಮೇಲ್ಮೈ'ನ ಆರ್ಡಿನೇಟ್ಗಳ ಸ್ಕ್ವೇರ್'ಗಳ ಮೀನ್'ಗಳ ಸ್ಕ್ವೇರ್ ರೂಟ್ ಎಂದು ವ್ಯಾಖ್ಯಾನಿಸಲಾಗಿದೆ ಮುಂದಿನ ಸ್ಲೈಡ್ನಲ್ಲಿ ನಾವು ತೋರಿಸುವ ಚಿತ್ರವು RMS ಮೌಲ್ಯಕ್ಕೆ ಬರುವ ಚಿತ್ರಾತ್ಮಕ ವಿಧಾನವನ್ನು ವಿವರಿಸುತ್ತದೆ ಆದ್ದರಿಂದ ರೂಟ್ ಎಂದರೆ ಸ್ಕ್ವೇರ್ ಮೌಲ್ಯ ನೀವು ಚಿತ್ರವನ್ನು ನೋಡಿದರೆ ನೀವು ಅಳತೆ ತೆಗೆದುಕೊಳ್ಳುವ ಸ್ಪಾನ್ ಉದ್ದವನ್ನು ಹೊಂದಿದ್ದೀರಿ ಮತ್ತು ನಂತರ ನಾನು ಈ ರಫ್ನೆಸ್ಒರಟುತನ ಮೌಲ್ಯವನ್ನು ನೀವು ಪಡೆಯುವದನ್ನು ಪರಿವರ್ತಿಸುತ್ತಿದ್ದೇನೆ ಸರಿ ಆದ್ದರಿಂದ ಈಗ ನಾವು ಏನು ಮಾಡುತ್ತೇವೆ ನಾವು ಡಿಸ್ಕ್ರೀಟೈಸ್ ಮಾಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಇದು 1 2 3 4 5 6 7 ಮತ್ತು ಹೀಗೆ ಆದ್ದರಿಂದ ನೀವು ಅಳೆಯುವ ಅದೇ ಮೇಲ್ಮೈ'ಗೆ ಇದನ್ನು ರೂಟ್ RMS ಮೌಲ್ಯ ಎಂದು ಕರೆಯಲಾಗುತ್ತದೆ ಮತ್ತು ಇರ್ರೆಗುಲರಿಟಿಗಳನ್ನು ಪಡೆಯಲು ಪ್ರಯತ್ನಿಸಿ ಒಂದೇ ವಿಷಯವೆಂದರೆ ಅವೆಲ್ಲವೂ 1 2 3 ಪಾಯಿಂಟ್'ಗಳಲ್ಲಿ ಸಮಾನ ಅಂತರದ ಆರ್ಡಿನೇಟ್ಗಳಾಗಿವೆ ಮತ್ತು ಆದ್ದರಿಂದ 4 ನೇ ಸರಿ ಇದು RMS ಮೌಲ್ಯವಾಗಿದೆ ನಾವು ಇಲ್ಲಿ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಈಗ ಹಿಂದಿನ hRMS ಪ್ರಶ್ನೆಯಲ್ಲಿ ಹೈಟ್ ಮೌಲ್ಯಗಳಿಗಾಗಿ ತೆಗೆದುಕೊಂಡ ವೀಕ್ಷಣೆಗಳನ್ನು ಹೈಟ್'ಗಾಗಿ RMS ಮೌಲ್ಯವನ್ನು ಲೆಕ್ಕಹಾಕಿ ಆದ್ದರಿಂದ ನಾವು ಪಡೆದ Rz 0 ಮೈಕ್ರಾನ್ಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಮೌಲ್ಯಗಳನ್ನು ಪ್ರಯತ್ನಿಸುತ್ತೇವೆ hRMS 222212242 22 µm ಅದೇ ಮೇಲ್ಮೈ'ಗಾಗಿ ಹೇಳಿ ನೀವು ಬಳಸುವ ಯಾವುದೇ ನಿಯತಾಂಕಗಳಲ್ಲಿ 0 ನಿಮಗೆ ಸಿಕ್ಕಿತು ಮತ್ತು ನೀವು ಪಡೆಯುವ ಮೇಲ್ಮೈ ಅನ್ನು ಅಳೆಯುವ ಇನ್ನೊಂದು ನಿಯತಾಂಕ 7 ಮೂರನೆಯದು ಸೆಂಟರ್ ಲೈನ್ ಸರಾಸರಿ ಮೌಲ್ಯವಾಗಲಿದೆ ಆದ್ದರಿಂದ ಸೆಂಟರ್ ಲೈನ್ ಸರಾಸರಿ ಎಂದರೆ Ra ಮೌಲ್ಯವು ಮೇಲ್ಮೈ ರಫ್ನೆಸ್ಒರಟುತನ ಅಳೆಯಲು ಹೆಚ್ಚು ಪ್ರಚಲಿತವಾದ ಸ್ಟ್ಯಾಂಡರ್ಡ್ ಆಗಿದೆ ಆದ್ದರಿಂದ ಇಲ್ಲಿಯವರೆಗೆ ನಾವು Rz ಅನ್ನು ನೋಡಿದ್ದೇವೆ ಮತ್ತು ನಂತರ ನಾವು hRMS ಅನ್ನು ನೋಡಿದ್ದೇವೆ ಆದರೆ Ra ಅನ್ನು ಹೆಚ್ಚು ಸಾಮಾನ್ಯವೆಂದು ಹೇಳಲಾಗುತ್ತದೆ ಇದನ್ನು ಚಿಹ್ನೆಯ ಹೊರತಾಗಿಯೂ ಮೇಲ್ಮೈ'ನ ಎಲ್ಲಾ ಆರ್ಡಿನೇಟ್ಗಳ ಮೀನ್ ರೇಖೆಯಿಂದ ಸರಾಸರಿ ಹೈಟ್ ಎಂದು ವ್ಯಾಖ್ಯಾನಿಸಲಾಗಿದೆ ನೀವು ಚಿತ್ರ ನೋಡಿದರೆ ಅದು ಈ ರೀತಿಯಾಗಿರುತ್ತದೆ ಆದ್ದರಿಂದ ಇದು ನಿಮ್ಮ L ಇದು ನಿಮ್ಮ A1 A2 A3 ಮತ್ತು A4 Ra AL ಆದ್ದರಿಂದ ಈ Ra ಮೇಲ್ಮೈ ಟೆಕ್ಸ್ಚರ್ ಕಂಪರಿಸನ್ ಇಂಡೆಕ್ಸ್ ಆಗಿದೆ ಮತ್ತು ಆಯಾಮವಲ್ಲ Ra ಮೌಲ್ಯವು ಮೇಲ್ಮೈ ಟೆಕ್ಸ್ಚರ್ ಕಂಪರಿಸನ್ ಆಗಿದೆ ವ್ಯಾಲಿ ಮೌಲ್ಯವು ಪೀಕ್'ನಿಂದ ಹೈಟ್ ಮೌಲ್ಯಕ್ಕಿಂತ ಯಾವಾಗಲೂ ಕಡಿಮೆ ಇರುತ್ತದೆ ಆದ್ದರಿಂದ ಇದು ಏನು ಇದು Rz Rz ಗೆ ಹೋಲಿಸಿದರೆ ಈ ಮೌಲ್ಯಗಳು ಕಡಿಮೆ ಇದು ಸಾಮಾನ್ಯವಾಗಿ ಜನಪ್ರಿಯ ಆಯ್ಕೆಯಾಗಿದೆ ಏಕೆಂದರೆ ಇದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಮತ್ತು ಅಳತೆಯ ಉದ್ದೇಶಕ್ಕಾಗಿ ಅನ್ವಯಿಸಲಾಗುತ್ತದೆ ಆದ್ದರಿಂದ ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಮತ್ತು ನೀವು ತಿಳಿದುಕೊಳ್ಳಬೇಕಾದ ಇನ್ನೊಂದು ವಿಷಯವೆಂದರೆ ನೀವು Rz hRMS ಮತ್ತು Ra ಎಂಬ ಮೂರು ನಿಯತಾಂಕಗಳನ್ನು ಅಳತೆ ಮಾಡಿದ್ದೀರಿ ಎಲ್ಲಾ 3 ಮೌಲ್ಯಗಳು ಒಂದೇ ಆಗಿರಬೇಕಾಗಿಲ್ಲ ಎಲ್ಲಾ ಮೂರು ಮೌಲ್ಯಗಳು ಒಂದೇ ಆಗಿರಬೇಕಾಗಿಲ್ಲ ಮೇಲ್ಮೈ ಅನ್ನು ಅಳೆಯಲು ನೀವು ಇಂಡೆಕ್ಸ್'ನಲ್ಲಿ ಒಂದನ್ನು ಬಳಸಬಹುದು ಮತ್ತು ಇದನ್ನು ಇತರ ಇತರ ಪ್ರಕ್ರಿಯೆ ಅಥವಾ ಯಾವುದನ್ನಾದರೂ ಹೋಲಿಸಬಹುದು ಆದರೆ ಅದೇ ಇಂಡೆಕ್ಸ್'ಗೆ Ra ಎಂಬುದು ಮೇಲ್ಮೈ ಟೆಕ್ಸ್ಚರ್ ಕಂಪರಿಸನ್'ನ ಇಂಡೆಕ್ಸ್ ಮತ್ತು ಆಯಾಮಗಳಲ್ಲ ಆದ್ದರಿಂದ ವಿಭಿನ್ನ ಪ್ರಾಸೆಸ್'ಗಳಿಗಾಗಿ ನೀವು ಅದನ್ನು ನೋಡಿದರೆ ಸಾಮಾನ್ಯವಾಗಿ ನಾವು ಪಡೆಯುವ ರಫ್ನೆಸ್ ಏನೆಂದು ಅವರು ಈಗಾಗಲೇ ಮೊದಲೇ ನಿರ್ಧರಿಸಿದ್ದಾರೆ ಆದ್ದರಿಂದ ಇದನ್ನು ಹಲವಾರು ಕೈಪಿಡಿಗಳಲ್ಲಿ ಪ್ರಕಟಿಸಲಾಗಿದೆ ಉದಾಹರಣೆಗೆ ನೀವು ಲೋಹದ ಕಟ್ಟಿ೦ಗ್ ಸಾಇಂಗ್ ಪ್ಲೇನಿಂಗ್ ಡ್ರಿಲ್ಲಿಂಗ್ ಮಿಲ್ಲಿಂಗ್ ಬೋರಿಂಗ್ ಬ್ರೋಚಿಂಗ್ ರೀಮಿಂಗ್ ನಾವು ನಿರೀಕ್ಷಿಸಬಹುದಾದ ಮೇಲ್ಮೈ ಫಿನಿಶ್ ಯಾವುದು ಎಂದು ನೀವು ನೋಡುತ್ತೀರಿ ಆದ್ದರಿಂದ ಮೀಟರ್ ಮೈಕ್ರಾನ್ಗಳ ಟಮ್ಸ್೯'ನಲ್ಲಿ ಇದು Ra ಆಗಿದೆ ಮತ್ತು ನೀವು ಇಂಚುಗಳ ಟಮ್ಸ್೯'ನಲ್ಲಿಯೂ ವ್ಯಕ್ತಪಡಿಸಬಹುದು ಆದ್ದರಿಂದ ನೀವು ಇಲ್ಲಿ ನೋಡಿದರೆ ನೀವು ಕೆಳಗೆ ಚಲಿಸುವಾಗ ಮೌಲ್ಯಗಳು ಕಡಿಮೆಯಾಗುತ್ತಿವೆ ಆದ್ದರಿಂದ ನಾವು ರೀಮಿಂಗ್ ಕಾರ್ಯಾಚರಣೆಯನ್ನು ತೆಗೆದುಕೊಳ್ಳುವಾಗ ಮೌಲ್ಯವು 4 ಮೈಕ್ರಾನ್ಗಳಿಂದ ಕುಸಿಯುತ್ತದೆ ಎಂದು ನಿರೀಕ್ಷಿಸಬಹುದು ಮತ್ತು ಅದು 0 8 ಮೈಕ್ರಾನ್ಗಳಿಗೆ ಹೋಗಬಹುದು ನೀವು ಅದನ್ನು ಈ ರೆಂಜ್'ನಲ್ಲಿ ಪಡೆಯದಿದ್ದರೆ ಮೂಲತಃ ನಾವು ಪ್ರಕ್ರಿಯೆಪ್ರಾಸೆಸ್ ಅನ್ನು ಮರುಪರಿಶೀಲಿಸಬೇಕು ಮತ್ತು ಅದನ್ನು ನಿಯಂತ್ರಣಕ್ಕೆ ತರಬೇಕು ಆದ್ದರಿಂದ ಮರುಹೆಸರಿಸುವುದು ಒಂದು ಪ್ರಕ್ರಿಯೆ ಆಗಿದೆ ಈಗ ನೀವು ಎಬ್ರಸಿವ್ ಪ್ರಕ್ರಿಯೆಪ್ರಾಸೆಸ್'ಗಳನ್ನು ಸೂಪರ್ ಫಿನಿಶಿಂಗ್ ಮಾಡುವುದನ್ನು ನೋಡಿದರೆ ನೀವು 0 05 ಮೈಕ್ರಾನ್ಗಳವರೆಗೆ ಹೋಗಬಹುದು ನೀವು ಪೋಜಿ೯ಂಗ್ ಮಾಡುವುದನ್ನು ನೋಡಿದಾಗ ಆಯಾಮಗಳು ಮೇಲೆ ಬೀಳುತ್ತವೆ ಮತ್ತು ಅದು ಕಾರ್ಯಾಚರಣೆಗಳಿಗಿಂತ ಕೋರ್ಸರ್ ಆಗಿರುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಮೇಲ್ಮೈ ಟೆಕ್ಸ್ಚರ್'ನ ಗುಣಲಕ್ಷಣಗಳ ಸ್ಪೆಸಿಫಿಕೇಶನ್ ವಿನ್ಯಾಸ ಮತ್ತು ಉತ್ಪಾದನಾ ಎಂಜಿನಿಯರ್ಗಳು ಮೇಲ್ಮೈ ಟೆಕ್ಸ್ಚರ್'ನ ಗುಣಲಕ್ಷಣಗಳ ಸ್ಪೆಸಿಫಿಕೇಶನ್'ಗಾಗಿ ಅಳವಡಿಸಿಕೊಂಡ ಸ್ಟ್ಯಾಂಡರ್ಡ್'ಗಳ ಬಗ್ಗೆ ತಿಳಿದಿರಬೇಕು ಮೇಲ್ಮೈ ಮಾದರಿಯ ಇರ್ರೆಗುಲರಿಟಿಗಳನ್ನು ಮತ್ತು ಮೇಲ್ಮೈ ಮಾದರಿಯ ಲೇ ಮತ್ತು ರಫ್ನೆಸ್ಒರಟುತನ ಮೌಲ್ಯವನ್ನು ಸೂಚಿಸಲು ಚಿಹ್ನೆಗಳನ್ನು ಬಳಸಲಾಗುತ್ತದೆ ಆದ್ದರಿಂದ ಬಳಸಿದ ಚಿಹ್ನೆಗಳು ಇವೆ ಆಯಾಮ ಅಳತೆಯಲ್ಲಿ ನಾವು ರಫ್ನೆಸ್'ನಂತಹ ಚಿಹ್ನೆಗಳನ್ನು ನೋಡಿದ್ದೇವೆ ನಾವು ಸ್ಟ್ರೈಟ್ ನೆಸ್ ಫಿಟ್ನೆಸ್ ರನ್ ಔಟ್ ಸರ್ಕ್ಯುಲರಿಟಿ ಸಿಲಿಂಡರಿಟಿಯನ್ನು ನೋಡಿದ್ದೇವೆ ಅದೇ ರೀತಿ ನಾವು ಮೇಲ್ಮೈ ಟೆಕ್ಸ್ಚರ್'ಗೂ ಚಿಹ್ನೆಗಳನ್ನು ಹೊಂದಿದ್ದೇವೆ ಮತ್ತು ನಾವು ಲೇ ಮಾದರಿಯ ಬಗ್ಗೆ ಮಾತನಾಡಲು ಪ್ರಯತ್ನಿಸಿದಾಗ ಈ ಮೇಲ್ಮೈ ಟೆಕ್ಸ್ಚರ್ ಅನ್ನು ಸಹ ಗಮನಿಸುವುದು ಬಹಳ ಮುಖ್ಯ ಆದ್ದರಿಂದ ಇದು ಒಂದು ವಿಶಿಷ್ಟ ಸಿಂಬಲ್ ಆಗಿದೆ ಮತ್ತು ಇಲ್ಲಿ ನಾವು ಅದರ ಮ್ಯಾಗ್ನಿಟ್ಯೂಡ್ ಮೌಲ್ಯ ಏನೇ ಇರಲಿ ಬರೆಯುತ್ತೇವೆ ಪ್ಲೇನ್ ಆಫ್ ಪ್ರೊಜೆಕ್ಷನ್'ಗೆ ಸಮಾನಾಂತರವಾಗಿ ಇದು ಲಂಬವಾಗಿರುತ್ತದೆ ಇದನ್ನು ನೋಡಿದಾಗ ರಫ್ನೆಸ್ಒರಟುತನ ಹೇಗೆ ಅಳೆಯಲಾಗುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಪ್ಲೇನ್ ಪ್ರೊಜೆಕ್ಷನ್ ಆಫ್ ಪ್ರೊಜೆಕ್ಷನ್'ಗೆ ಸಮಾನಾಂತರವಾಗಿ ಪ್ರೊಜೆಕ್ಷನ್ ಆಫ್ ಪ್ರೊಜೆಕ್ಷನ್'ಗೆ 2 ಓರೆಯಾದ ದಿಕ್ಕುಗಳಲ್ಲಿ ದಾಟಿದ ಪ್ರೊಜೆಕ್ಷನ್ ಆಫ್ ಪ್ರೊಜೆಕ್ಷನ್'ಗೆ ಲಂಬವಾಗಿ X ಬಹು ದಿಕ್ಕು ಮತ್ತು ಅಂದಾಜು ವೃತ್ತಾಕಾರವಾಗಿರುತ್ತದೆ ಎದುರಿರುವ ನಂತರ ಸರಿಸುಮಾರು ರೇಡಿಯಲ್ ಆದ್ದರಿಂದ ಇಲ್ಲಿ ರಾಂಡಮ್ ಆಗಿರುತ್ತದೆ ಆದ್ದರಿಂದ ಇದನ್ನು ಮಲ್ಟಿ ಡೈರೆಕ್ಷನಲ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಸಿಂಬಲ್'ಗಳನ್ನು ಮೇಲ್ಮೈ'ನಲ್ಲಿ ನೀಡಲಾಗಿದೆ ಅವರು ಏನು ಮಾಡುತ್ತಾರೆಂದರೆ ಅಲ್ಲಿ ಒಂದು ಮೇಲ್ಮೈ ಇದೆ ಅಥವಾ ಶಾಫ್ಟ್ ಇದ್ದರೆ ಊಹಿಸಿಕೊಳ್ಳಿ ಆದ್ದರಿಂದ ಸಿಂಬಲ್ ಈ ರೀತಿ ನೀಡಿದರೆ ಅವರು Ra ಎಂದು ಹೇಳುತ್ತಾರೆ ಆದ್ದರಿಂದ ಇಲ್ಲಿ ಅದು XX ಮೌಲ್ಯಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಲೇ ಅನ್ನು ನೋಡುವ ಮೂಲಕ ಪ್ರಾಸೆಸ್ಪ್ರಕ್ರಿಯೆ ಏನು ಆಗಿದೆ ಮತ್ತು ಔಟ್ಟ್ಪುಟ್ ಏನು ತೆಗೆದುಕೊಂಡಿದೆ ಎಂದು ನಮಗೆ ತಿಳಿಯುತ್ತದೆ ಮತ್ತು ಇಲ್ಲಿ ಸಿಂಬಲ್ ಆಗಿದೆ ಆದ್ದರಿಂದ ನೀವು ಟೆಕ್ಸ್ಚರ್'ನ ಗುಣಲಕ್ಷಣಗಳ ಸ್ಪೆಸಿಫಿಕೇಶನ್ ನೋಡಿದರೆ ಅದು ಇಲ್ಲಿ ನಿಮಗೆ ಗರಿಷ್ಠ Ra ಕನಿಷ್ಠ Ra ಇರುತ್ತದೆ ನಿಮಗೆ ವೇವಿನೆಸ್ ಎತ್ತರ ಯಾವುದು ಗರಿಷ್ಠ ವೇವಿನೆಸ್ ಎತ್ತರ ಯಾವುದು ಗರಿಷ್ಠ ವೇವಿನೆಸ್ ಅಗಲ ಯಾವುದು ಮತ್ತು ಕಟ್ಆಫ್ ಮತ್ತು ಗರಿಷ್ಠ ರಫ್ನೆಸ್ಒರಟುತನ ಅಗಲ ಎಂದು ಕರೆಯಲ್ಪಡುವ ಏನಾದರೂ ಇದೆ ಮತ್ತು ಇಲ್ಲಿ ಡೈರೆಕ್ಷನ್ ಇದೆ ಈ ಎಲ್ಲ ವಿಷಯಗಳು ಆಟದ ಭಾಗವಾಗಿದ್ದು ಕಟ್ಆಫ್ ಎಂದರೇನು ಉದಾಹರಣೆಗೆ ನೀವು ಮೇಲ್ಮೈ ಹೊಂದಿದ್ದೀರಿ ಸರಿ ಈ ಮೇಲ್ಮೈ ಮೊದಲು ಮತ್ತು ನೀವು ಸ್ಟೈಲಸ್ ಅನ್ನು ಚಲಿಸಲು ಪ್ರಾರಂಭಿಸಿದಾಗ ಅದು ವೇರ್'ನಲ್ಲಿ ಚಲಿಸುತ್ತದೆ ಅಥವಾ ಅದು ಮೇಲ್ಮೈ ಸ್ಥಾಪಿಸಲು ಪ್ರಯತ್ನಿಸುತ್ತದೆ ಮತ್ತು ನಂತರ ನೀವು ಅಳತೆ ಮೇಲ್ಮೈ ಹೊಂದಲು ಪ್ರಯತ್ನಿಸುತ್ತೀರಿ ಇರಬಹುದು ಇದು ಅಳತೆ ಮೇಲ್ಮೈ ಆದ್ದರಿಂದ ಈ ಅಳತೆ ಮೇಲ್ಮೈ'ನಲ್ಲಿ ಎಲ್ಲಾ ಉಪ ವಿಭಾಗಗಳು ಯಾವುವು ಎಂಬುದನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ ಆದ್ದರಿಂದ ಆ ವಿಷಯಗಳನ್ನು ಕಟಾಫ್ ಉದ್ದಗಳು ಎಂದು ಕರೆಯಲಾಗುತ್ತದೆ ಮೇಲ್ಮೈಮೇಲ್ಮೈ ಫಿನಿಶ್ ಅಳೆಯುವ ವಿಧಾನಗಳು ಮೇಲ್ಮೈ ಫಿನಿಶ್ ಅನ್ನು ಅಳೆಯಲು ಮೂಲತಃ ಎರಡು ವಿಧಾನಗಳಿವೆ ಒಂದು ಕಂಪರಿಸನ್ ಇನ್ನೊಂದು ನನ್ನ ನೇರ ಅಳತೆ ಹಿಂದಿನದು ಎರಡಕ್ಕಿಂತ ಸರಳವಾಗಿದೆ ಆದರೆ ಇದು ಹೆಚ್ಚು ವ್ಯಕ್ತಿನಿಷ್ಠವಾಗಿದೆ ಹಿಂದಿನ ದಿನಗಳಲ್ಲಿ ಅವರು ಕಂಪರೇಟರ್ ಬಳಸುತ್ತಿದ್ದರು ಆದ್ದರಿಂದ ಅವರು ಏನು ಮಾಡಿದರು ಅವರು ಸ್ಟ್ಯಾಂಡರ್ಡ್ ಹೊಂದಿದ್ದರು ಆದ್ದರಿಂದ ಆ ಸ್ಟ್ಯಾಂಡರ್ಡ್'ನಲ್ಲಿ ಅವರು ಹಲವಾರು ಸ್ಯಾ೦ಪಲ್'ಗಳನ್ನು ಹೊಂದಿದ್ದರು ಮತ್ತು ಪ್ರತಿ ಸ್ಯಾ೦ಪಲ್ ಮೌಲ್ಯಗಳನ್ನು ಹೊಂದಿರುತ್ತದೆ ವರ್ಕ್ಶಾಪ್ ಆಪರೇಟರ್ ಅಥವಾ ಸೂಪರ್ಮ್ಯಾನ್ ಮೇಲ್ಮೈ ಅನ್ನು ಸ್ಕ್ರಐಬ್ ಮಾಡಲು ವರ್ಕ್ಪೀಸ್ ಮೇಲ್ಮೈ ಅನ್ನು ಸ್ಕ್ರಐಬ್ ಮಾಡಲು ಹೋಲಿಸಿ ಮತ್ತು ಇದು ಈ ಪ್ರಥಮ ದರ್ಜೆ ಎರಡನೇ ದರ್ಜೆ ಮೂರನೇ ದೊಡ್ಡ ಅಥವಾ ನಾಲ್ಕನೇ ದರ್ಜೆಗೆ ಸಮಾನವಾಗಿದೆ ಎಂದು ಹೇಳುತ್ತಿದ್ದರು ಅವರು ನಂತರ ಮೂರನೇ ದರ್ಜೆಯನ್ನು ಹೇಳುತ್ತಿದ್ದರು ಅದಕ್ಕೆ ಅನುಗುಣವಾಗಿ ಒಂದು ಮೌಲ್ಯವನ್ನು ನೀಡಲಾಗುತ್ತದೆ ಆದ್ದರಿಂದ ಅವರು ಅದನ್ನು ಹೋಲಿಸುತ್ತಾರೆ ಮತ್ತು ನೋಡುತ್ತಾರೆ ಅಥವಾ ಅವು ಮೇಲ್ಮೈ ಅನ್ನು ನೋಡುವ ಎರಡು ಮೇಲ್ಮೈ'ಗಳನ್ನು ಹೊಂದಿವೆ ಅವರು ಅದನ್ನು ಮಾಡಲು ಪ್ರಯತ್ನಿಸುತ್ತಾರೆ ತುಲನಾತ್ಮಕ ಮಾಪನವು ಮೇಲ್ಮೈ'ನ ವೀಕ್ಷಣೆ ಅಥವಾ ಭಾವನೆಯಿಂದ ಮೇಲ್ಮೈ ಟೆಕ್ಸ್ಚರ್ ನಿರ್ಣಯಿಸಲು ಸೂಚಿಸುತ್ತದೆ ಸೂಕ್ಷ್ಮ ದರ್ಶಕೀಯ ಪರೀಕ್ಷೆಯು ಈ ವಿಧಾನದ ಸ್ಪಷ್ಟ ಸುಧಾರಣೆಯಾಗಿದೆ ಆದ್ದರಿಂದ ಅದನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇರಿಸಿ ಮತ್ತು ನೋಡಿ ಆದರೆ ನೇರ ಮಾಪನವು ಅಳೆಯಲು ಉತ್ತಮ ವಿಧಾನವಾಗಿದೆ ಆದರೆ ಎರಡು ಪ್ರಮುಖ ನ್ಯೂನತೆಗಳು ಮೇಲ್ಮೈ'ನ ನೋಟವು ಮೋಸಗೊಳಿಸುವಂತಹದ್ದಾಗಿರಬಹುದು ಒಂದೇ ರೀತಿ ಕಾಣುವ ಎರಡು ಮೇಲ್ಮೈ'ಗಳು ವಿಭಿನ್ನವಾಗಿರಬಹುದು ಉದಾಹರಣೆಗೆ ಈ ಎರಡು ಮೇಲ್ಮೈ'ಗಳು Ra ಮೌಲ್ಯವನ್ನು 1 ಮೈಕ್ರಾನ್ನಂತೆ ಹೊಂದಬಹುದು ಟೆಕಶ್ಚರ್'ಗಳು ಸಂಪೂರ್ಣವಾಗಿ ವಿಭಿನ್ನವಾಗಿವೆ ರಫ್ನೆಸ್ಒರಟುತನ ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಆದ್ದರಿಂದ ನೀವು 2 ವಿಭಿನ್ನ ಪ್ರೊಫೈಲ್ಗಳನ್ನು ಹೊಂದಬಹುದು ಆದರೆ ಒಂದೇ ರಫ್ನೆಸ್ ಮೌಲ್ಯವನ್ನು ಹೊಂದಿರುತ್ತೀರಿ ಈ ರೀತಿಯಾದರೆ ನಾವು ಈ ದೃಶ್ಯ ತಂತ್ರ ಅಥವಾ ಹೋಲಿಕೆ ತಂತ್ರವನ್ನು ಬಳಸುವಾಗ ಅದು ತುಂಬಾ ಕಷ್ಟಕರವಾಗುತ್ತದೆ ಅಸ್ಪಷ್ಟತೆಗಳ ಎತ್ತರವನ್ನು ಸುಲಭವಾಗಿ ನಿರ್ಧರಿಸಲಾಗುವುದಿಲ್ಲ ನೀವು ಈ ಪ್ರಕ್ರಿಯೆಯನ್ನು ಡ್ರಿಲ್ಲಿಂಗ್ ಮಿಲ್ಲಿಂಗ್ ಮಾಡುವ ಮೂಲಕ ಮಾತ್ರ ಸ್ಪರ್ಶಿಸಬಹುದು ಮತ್ತು ಹೇಳಬಹುದು ಆದರೆ ನಿಖರವಾಗಿ ಒಂದು ಪೀಕ್ ಇದ್ದರೆ ಲೋಡ್ ಅನ್ನು ಯಾವಾಗ ಅನ್ವಯಿಸಲಾಗುತ್ತದೆ ಈ ಪೀಕ್ ಯಾವ ಲೋಡ್ ತೆಗೆದುಕೊಳ್ಳಲಿದೆ ಅಥವಾ ಇದು ಹೇಗೆ ಹಾನಿಗೊಳಗಾಗಲಿದೆ ಮತ್ತು ಇತರ ವಿಷಯ ನಿಮಗೆ ತಿಳಿದಿಲ್ಲ ಆದಾಗ್ಯೂ ಈ ವಿಧಾನವು ವ್ಯಕ್ತಿನಿಷ್ಠವಾಗಿದೆ ಮತ್ತು ಸಂಪರ್ಕದಲ್ಲಿರುವ ವ್ಯಕ್ತಿಯ ತೀರ್ಪಿನ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿರುತ್ತದೆ ಮಿತಿಯು ಮೆಟ್ರೊಲಜಿ ತಜ್ಞರನ್ನು ನೇರ ವಿಧಾನಗಳನ್ನು ಬಳಸುವುದರ ಮೂಲಕ ಸಾಧನದ ಮಾರ್ಗಗಳು ಮತ್ತು ನೇರ ಅಳತೆ ಮೇಲ್ಮೈ ಟೆಕ್ಸ್ಚರ್'ಗಳ ಸಾಧನಗಳಿಗೆ ಪ್ರೇರೇಪಿಸಿದೆ ಆದ್ದರಿಂದ ನೇರ ಅಳತೆ ಫಿನಿಶ್ ಆದ ಮೇಲ್ಮೈ'ಗೆ ನಿಯೋಜಿಸಲು ಸಂಖ್ಯಾತ್ಮಕ ಮೌಲ್ಯವನ್ನು ಶಕ್ತಗೊಳಿಸುತ್ತದೆ ಆದ್ದರಿಂದ ಇದು ರಫ್ಒರಟು ಎಂದು ಹೇಳುವ ಬದಲು ಈಗ ಸ್ವಲ್ಪ ಒರಟು ಆಗಿದೆ ರಚಿತವಾದ ಮೇಲ್ಮೈ'ಗೆ ನೀಡಲಾದ ನೈಜ ಮ್ಯಾಗ್ನಿಟ್ಯೂಡ್ ಎಷ್ಟು ಎಂದು ನಾವು ನೋಡಲು ಬಯಸುತ್ತೇವೆ ಆದ್ದರಿಂದ ಅದು ನೇರ ಅಳತೆ ಗಿದೆ ಆದ್ದರಿಂದ ಪರೋಕ್ಷ ಅಳತೆ'ಯಲ್ಲಿ ನಾವು ಯಾವಾಗಲೂ ಸ್ಟೈಲಸ್ ವ್ಯವಸ್ಥೆಯನ್ನು ಬಳಸುತ್ತೇವೆ ಆರಂಭದಲ್ಲಿ ನೀವು ಈಗ ನಿಮ್ಮ ಕೈಯಾಗಿ ಬಳಸಿದ್ದನ್ನು ಕೈಯನ್ನು ಸ್ಟೈಲಸ್ನಿಂದ ಬದಲಾಯಿಸಿ ಆದ್ದರಿಂದ ಸ್ಟೈಲಸ್ನಲ್ಲಿ ಏನಾಗುತ್ತದೆ ಈ ಸ್ಟೈಲಸ್ ಏನಾದರೂ ಆಗಿರುತ್ತದೆ ನೀವು ಸ್ಟೈಲಸ್ ಹೊಂದಬಹುದು ಮತ್ತು ಇದು ಫಲ್ಕ್ರಮ್ ಅಥವಾ ಯಾವುದೋ ವಿಷಯದ ಮೇಲೆ ರೆಸ್ಟ್ ಆಗಬಹುದು ಆದ್ದರಿಂದ ಇದನ್ನು ಇಲ್ಲಿ ಪಿವೊಟ್ ಮಾಡಲಾಗುತ್ತದೆ ಈ ಸಹವರ್ತಿ ಮೇಲಕ್ಕೆ ಅಥವಾ ಕೆಳಕ್ಕೆ ಚಲಿಸಿದಾಗ ಆದ್ದರಿಂದ ನೀವು ಡಿವಿಯೇಷನ್ ಏನೆಂದು ಅಳೆಯಲು ಪ್ರಾರಂಭಿಸಬಹುದು ಆದ್ದರಿಂದ ಅಳತೆ'ಯ ಸ್ಟೈಲಸ್ ವ್ಯವಸ್ಥೆಯು ಮೇಲ್ಮೈ ಫಿನಿಶ್ ಅಳೆಯುವ ಅತ್ಯಂತ ಜನಪ್ರಿಯ ವಿಧಾನವಾಗಿದೆ ಆದ್ದರಿಂದ ನಾನು ಡ್ರಾ ಮಾಡುವ ಮೆಕ್ಯಾನಿಕಲ್ ವಿಷಯ ಇಲ್ಲಿದೆ ಆದ್ದರಿಂದ ನೀವು ಹಿಂತಿರುಗಿ ಕಂಪರೇಟರ್'ನಲ್ಲಿ ನಾವು ಹೇಗೆ ಮಾಡಿದ್ದೇವೆ ಎಂದು ನೋಡಬಹುದು ನಮಗೆ ಆಪರೇಟಿಂಗ್ ಪಾಯಿಂಟ್ ಇತ್ತು ಮತ್ತು ನಂತರ ನಮಗೆ ಫಲ್ಕ್ರಮ್ ಇತ್ತು ಆದ್ದರಿಂದ ಅದೇ ರೀತಿಯಲ್ಲಿ ನೀವು ಈ ಪಿವೋಟಿಂಗ್ ಪಾಯಿಂಟ್ ಮತ್ತು ಇತರ ವಿಷಯಗಳನ್ನು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನೊಂದಿಗೆ ಬದಲಾಯಿಸಲು ಪ್ರಯತ್ನಿಸಬಹುದು ವರ್ಕ್ಪೀಸ್ನ ಮೇಲ್ಮೈ'ನಲ್ಲಿ ಸ್ಟೈಲಸ್ ಡ್ರಾ ಮಾಡುತ್ತದೆ ಎಲೆಕ್ಟ್ರಿಕಲ್ ಸಂಕೇತಗಳನ್ನು ಉತ್ಪಾದಿಸುತ್ತದೆ ಅದು ಅಸ್ಪಷ್ಟತೆಗಳ ಆಯಾಮಕ್ಕೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಇಲ್ಲಿ ಮೆಕ್ಯಾನಿಕಲ್ ಆಗಿದೆ ನೀವು ಎಲೆಕ್ಟ್ರಿಕಲ್ ಅನ್ನು ಸಹ ಹೊಂದಬಹುದು ಔಟ್ಟ್ಪುಟ್ ಅನ್ನು ಹಾರ್ಡ್ ಕಾಪಿ ಘಟಕದಲ್ಲಿ ಉತ್ಪಾದಿಸಬಹುದು ಅಥವಾ ಕೆಲವು ಕಾಂತೀಯ ಮಾಧ್ಯಮದಲ್ಲಿ ಸಂಗ್ರಹಿಸಬಹುದು ಇದು ಡೇಟಾದಿಂದ ಅಳೆಯಬಹುದಾದ ನಿಯತಾಂಕವನ್ನು ಹೊರತೆಗೆಯಲು ಅನುವು ಮಾಡಿಕೊಡುತ್ತದೆ ಇದು ಮೇಲ್ಮೈ ರಫ್ನೆಸ್'ನಒರಟುತನ ಡಿಗ್ರಿಯನ್ನು ಪ್ರಮಾಣೀಕರಿಸುತ್ತದೆ ಕೆಳಗಿನವುಗಳು ಸ್ಟೈಲಸ್ ವ್ಯವಸ್ಥೆಯ ಲಕ್ಷಣಗಳಾಗಿವೆ ನೀವು ವರ್ಕ್ಪೀಸ್ ಮೇಲ್ಮೈ ಮೇಲೆ ಡ್ರಾ ಮಾಡಿದ ಸ್ಕಿಡ್ ಅಥವಾ ಶೂ ಅನ್ನು ಹೊಂದಿರುತ್ತೀರಿ ಅದು ಮೇಲ್ಮೈ'ನ ಸಾಮಾನ್ಯ ಬಾಹ್ಯರೇಖೆಯನ್ನು ಸಾಧ್ಯವಾದಷ್ಟು ನಿಖರವಾಗಿ ಅನುಸರಿಸುತ್ತದೆ ಸ್ಕಿಡ್ ಅಥವಾ ಶೂ ಸ್ಟೈಲಸ್ ಸ್ಕಿಡ್ ಹೊಂದಿದೆ ಸರಿ ಸ್ಕಿಡ್ ಜೊತೆಗೆ ಮೇಲ್ಮೈ ಮೇಲೆ ಚಲಿಸುವ ಸ್ಟೈಲಸ್ ಅದರ ಚಲನೆಯು ಸ್ಕಿಡ್ಗೆ ಹೋಲಿಸಿದರೆ ಲಂಬವಾಗಿರುತ್ತದೆ ಇದು ನಾವು ಬಳಸುವ ಮೇಲ್ಮೈ ವೇವಿನೆಸ್ ಸ್ವತಂತ್ರವಾಗಿ ಬಾಹ್ಯರೇಖೆಯ ಮೇಲ್ಮೈ ರಫ್ನೆಸ್ಒರಟುತನ ಸೆರೆಹಿಡಿಯಲು ಸ್ಟೈಲಸ್ಗೆ ಅನುವು ಮಾಡಿಕೊಡುತ್ತದೆ ಮತ್ತು ಸ್ಟೈಲಸ್ ಕ್ಷಣವನ್ನು ಅಂಪ್ಲಿಫ್ಯಿಂಗ್ ಸಾಧನವನ್ನು ಮಗ್ನಿಫೈ ಮಾಡಿ ಮತ್ತು ಅದನ್ನು ರೆಕಾರ್ಡ್ ಮಾಡಿ ಮತ್ತು ಅಂತಿಮವಾಗಿ ನೀವು ಅದರ ಮೀನ್ ಅಳೆಯಲು ಪ್ರಯತ್ನಿಸುತ್ತೀರಿ ಸರಿ